ಈ ವ್ಯಾಂಸಗದ ಮೊದಲ ಕೆಲವು ತರಗತಿಗಳಲ್ಲಿ ನಾವು ಎಲೆಕ್ಟ್ರಾನಿಕ್ ವಸ್ತುಗಳ ಬಗ್ಗೆ ಕಲಿತಿದ್ದೇವೆ ನಾವು ಇಂಟ್ರೈನ್ಸಿಕ್ ಸೆಮಿಕಂಡಕ್ಟರ್ಗಳೊಂದಿಗೆ ಪ್ರಾರಂಭಿಸಿದ್ದೆವು ಇವು ಇಂಟ್ರೈನ್ಸಿಕ್ ಸೆಮಿಕಂಡಕ್ಟರ್ಗಳಾಗಿವೆ ಆದರೆ ನಾವು ಸೆಮಿಕಂಡಕ್ಟರ್ಗಳಿಗೆ ಸ್ವಲ್ಪ ಪ್ರಮಾಣದ ಡೋಪಂಟ್ಗಳನ್ನು ಸೇರಿಸಿದರೆ ವಿಷಯಗಳು ಹೆಚ್ಚು ಆಸಕ್ತಿಕರವಾಗಿದ್ದವು ಎಂಬುದನ್ನು ನಾವು ಕಂಡುಕೊಂಡಿದ್ದೇವೆ ಆದ್ದರಿಂದ ನಾವು ನಂತರ ಎಕ್ಸ್ಟ್ರೈನ್ಸಿಕ್ ಸೆಮಿಕಂಡಕ್ಟರ್ಗಳ ಬಗ್ಗೆ ಅಭ್ಯಸಿಸಿದೆವು ಅಲ್ಲಿ ನಾವು ಆದ್ಯತೆಯಾಗಿ ಹೆಚ್ಚಿನ ಸಂಖ್ಯೆಯ ಇಲೆಕ್ಟ್ರಾನ್ಗಳನ್ನು ಅಥವಾ ಹೆಚ್ಚಿನ ಸಂಖ್ಯೆಯ ಹೋಲ್ಗಳನ್ನು ಸೇರಿಸುತ್ತೇವೆ ಮುಂದಿನ ಕೆಲವು ತರಗತಿಗಳಲ್ಲಿ ನಾವು ಎಲೆಕ್ಟ್ರಾನಿಕ್ ಸಾಧನಗಳತ್ತ ಗಮನ ಹರಿಸಲಿದ್ದೇವೆ ಸಾಧನವನ್ನು ರೂಪಿಸಲು ನಾವು ಈ ವಸ್ತುಗಳನ್ನು ಒಟ್ಟಿಗೆ ಸೇರಿಸಬೇಕು ಮತ್ತು ನಾವು ಈ ವಸ್ತುಗಳನ್ನು ಒಟ್ಟಿಗೆ ಸೇರಿಸಿದಾಗ ಜಂಕ್ಷನ್ಗಳನ್ನು ರೂಪಿಸುತ್ತೇವೆ ಆದ್ದರಿಂದ ಎಲೆಕ್ಟ್ರಾನಿಕ್ ಸಾಧನಗಳ ಸರಣಿಯ ಈ ಮೊದಲ ಉಪನ್ಯಾಸದಲ್ಲಿ ನಾವು ಜಂಕ್ಷನ್ಗಳನ್ನು ಕಲಿಯು ಮೂಲಕ ಆರಂಭಿಸಲಿದ್ದೇವೆ ನಾವು ಮೊದಲು 2 ಮೆಟಲ್Metalಗಳ ನಡುವಿನ ಜಂಕ್ಷನ್ ಅನ್ನು ಕಲಿಯುವುದರೊಂದಿಗೆ ಪ್ರಾರಂಭಿಸುತ್ತೇವೆ ಆದ್ದರಿಂದ ನಾವು ಮೆಟಲ್ ಮೆಟಲ್ ಜಂಕ್ಷನ್ ಅನ್ನು ರೂಪಿಸುತ್ತೇವೆ ಮತ್ತು ಬ್ಯಾಂಡ್ ಜೋಡಣೆಯ ಪರಿಕಲ್ಪನೆಗಳನ್ನು ಅರ್ಥಮಾಡಿಕೊಳ್ಳಲು ನಾವು ಇದನ್ನು ಬಳಸುತ್ತೇವೆ ಅಲ್ಲಿಂದ ನಾವು ಮೆಟಲ್ ಮತ್ತು ಸೆಮಿಕಂಡಕ್ಟರ್ಗಳ ನಡುವೆ ಜಂಕ್ಷನ್ ಅನ್ನು ರೂಪಿಸುತ್ತೇವೆ ಇಲ್ಲಿ 2 ವಿಧಗಳು ಸಾಧ್ಯತೆ ಇದೆ ಮತ್ತು ನೀವು ಅವುಗಳನ್ನು ಪರಿಗಣಿಸುತ್ತೀರಿ ಒಂದು ಸ್ಕಾಟ್ಕಿ ಜಂಕ್ಷನ್ ಮತ್ತು ಇನ್ನೊಂದು ಓಹ್ಮಿಕ್ ಎಂದು ಕರೆಯಲ್ಪಡುತ್ತದೆ ಮತ್ತು ಮೆಟಲ್ ಸೆಮಿಕಂಡಕ್ಟರ್ನಿಂದ ನಾವು ಸೆಮಿಕಂಡಕ್ಟರ್ ಸೆಮಿಕಂಡಕ್ಟರ್ ಜಂಕ್ಷನ್ಗಳನ್ನು ಕಲಿಯುತ್ತೇವೆ ಮತ್ತು ಇದರಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ಪಿ ಎನ್ ಜಂಕ್ಷನ್ ಆಗಿರುತ್ತದೆ ಇಂದಿನ ತರಗತಿಯಲ್ಲಿ ನಾವು ಮೆಟಲ್ ಮೆಟಲ್ ಮತ್ತು ಮೆಟಲ್ ಸೆಮಿಕಂಡಕ್ಟರ್ ಜಂಕ್ಷನ್ ಮೇಲೆ ಗಮನ ಹರಿಸುತ್ತೇವೆ ಆದ್ದರಿಂದ ಅತ್ಯಂತ ಮುಖ್ಯವಾದ ನಿಯಮವೆಂದರೆ ಜಂಕ್ಷನ್ ರಚನೆಯಾದಾಗ ಫೆರ್ಮಿಮಟ್ಟಗಳು ಸಮಸ್ಥಿತಿಯಲ್ಲಿರಬೇಕು ಆದ್ದರಿಂದ ನೀವು ಜಂಕ್ಷನ್ ಹೊಂದಿರುವಾಗಲೆಲ್ಲಾ ಫೆರ್ಮಿ ಮಟ್ಟಗಳು ಸಾಲಿನಲ್ಲಿ ಜೋಡಿಸಿಕೊಂಡಿರಬೇಕು ಮತ್ತು ಇದು ಸಮಸ್ಥಿತಿಯಲ್ಲಿರುತ್ತದೆ ಇಲ್ಲಿ ಸಮಸ್ಥಿತಿ ಎಂದರೆ ವ್ಯವಸ್ಥೆಗೆ ಯಾವುದೇ ಬಾಹ್ಯ ಪೋಟೆನ್ಷಿಯಲ್Potential ಅನ್ವಯಿಸಿರುವುದಿಲ್ಲ ಆದ್ದರಿಂದ 2 ಮೆಟಲ್ಗಳ ಪ್ರಕರಣವನ್ನು ಪರಿಗಣಿಸಿರಿ ಈ ನಿರ್ದಿಷ್ಟ ಉದಾಹರಣೆಗಾಗಿ ನಾನು ಪ್ಲಾಟಿನಂ ಮತ್ತು ಮಾಲಿಬ್ಡಿನಮ್ ಅನ್ನು ಆಯ್ಕೆ ಮಾಡುತ್ತೇನೆ ಹಾಗಾಗಿ ಪ್ಲಾಟಿನಂ ಅನ್ನು ಬಿಡಿಸೋಣ ಆದ್ದರಿಂದ ಮೆಟಲ್ಗಳು ನಿರಂತರವಾದ ವೇಲೆನ್ಸ್ ಮತ್ತು ಕಂಡಕ್ಷನ್ ಬ್ಯಾಂಡ್ ನಿಂದ ಗುರುತಿಸಲ್ಪಟ್ಟಿವೆ ಆದ್ದರಿಂದ ಅವುಗಳು ಖಾಲಿ ಸ್ಥಾನಗಳಲ್ಲಿ ತುಂಬಿರುತ್ತವೆ ಮತ್ತು ಇಎಫ್ ಅಂದರೆ ಫೆರ್ಮಿ ಶಕ್ತಿಯಾಗಿದೆ ಇದು ತುಂಬಿದ ಮತ್ತು ಖಾಲಿ ಸ್ಥಿತಿಯ ನಡುವಿನ ಅಂತರವನ್ನು ಪ್ರತಿನಿಧಿಸುತ್ತದೆ ಇದು ಪ್ಲಾಟಿನಂ ಇವೆಲ್ಲವೂ ತುಂಬಿದ ಸ್ಥಿತಿಯಾಗಿವೆ ಇವೆಲ್ಲವೂ ಖಾಲಿ ಸ್ಥಿತಿಯಾಗಿವೆ EF ತುಂಬಿದ ಮತ್ತು ಖಾಲಿ ಸ್ಥಿತಿಗಳನ್ನು ಪ್ರತ್ಯೇಕಿಸುತ್ತದೆ ಅದು ಫೆರ್ಮಿ ಮಟ್ಟದಿಂದ ನಿರ್ವಾತ ಮಟ್ಟಕ್ಕೆ ಇರುವ ದೂರವಾಗಿದೆ ಉನ್ನತ ಸ್ಥಿತಿಯಲ್ಲಿರುವುದು ನಿರ್ವಾತ ಮಟ್ಟವಾಗಿದೆ ಇದು ವರ್ಕ್ ಫಂಕ್ಷನ್ ಆಗಿದೆ ಇದನ್ನು ನಾನು ಪ್ಲಾಟಿನಂನ ಫಿ ಎಂದು ಕರೆಯುತ್ತೇನೆ ಮತ್ತು ಪ್ಲಾಟಿನಂನ ವರ್ಕ್ ಫಂಕ್ಷನ್ 5 36 ಎಲೆಕ್ಟ್ರಾನ್ ವೋಲ್ಟ್ಗಳಾಗಿದೆ ಆದ್ದರಿಂದ ನಾನು ಪ್ಲಾಟಿನಂ ಮತ್ತು ನಂತರ ಮಾಲಿಬ್ಡಿನಮ್ ನಡುವೆ ಜಂಕ್ಷನ್ ಅನ್ನು ರೂಪಿಸಲಿದ್ದೇನೆ ಆದ್ದರಿಂದ ಮತ್ತೊಮ್ಮೆ ಇದು ಇಎಫ್ ಇದು φMo ಇದೆ ಮಾಲಿಬ್ಡಿನಮ್ ವರ್ಕ್ ಫಂಕ್ಷನ್Work function 4 2 ಎಲೆಕ್ಟ್ರಾನ್ ವೋಲ್ಟ್ ಆಗಿದೆ ಆದ್ದರಿಂದ ಪ್ಲಾಟಿನಂ ಇದು ಮಾಲಿಬ್ಡಿನಮ್ಗಿಂತ ಹೆಚ್ಚಿನ ವರ್ಕ್ ಫಂಕ್ಷನ್Work function ಅನ್ನು ಹೊಂದಿದೆ ಎಂದು ನಾವು ಇಲ್ಲಿ ನೋಡುತ್ತೇವೆ ಆದ್ದರಿಂದ ನಾವು ಪ್ಲಾಟಿನಂ ಮತ್ತು ಮಾಲಿಬ್ಡಿನಮ್ ಅನ್ನು ಒಟ್ಟಿಗೆ ಸೇರಿಸುವ ಮೂಲಕ ಮೆಟಲ್ ಮೆಟಲ್ ಜಂಕ್ಷನ್ ಅನ್ನು ರೂಪಿಸಲಿದ್ದೇವೆ ಈ ಜಂಕ್ಷನ್ಗಳು ಹೇಗೆ ರೂಪುಗೊಳ್ಳುತ್ತವೆ ಎಂದು ನಾವು ನಂತರ ಯೋಚಿಸುತ್ತೇವೆ ನಾವು ಜಂಕ್ಷನ್ ಅನ್ನು ರೂಪಿಸಿದ್ದೇವೆ ಎಂದು ಈಗ ತಾನೇ ಹೆಳಿದ್ದೇವೆ ಆದ್ದರಿಂದ ನೀವು ಅದರ ಬಗ್ಗೆ ಯೋಚಿಸಿದರೆ ಮಾಲಿಬ್ಡಿನಮ್ ಸಂಪೂರ್ಣವಾದ ಇಲೆಕ್ಟ್ರಾನ್ಗಳ ಗುಂಪನ್ನು ಹೊಂದಿದೆ ಇದು ಫೆರ್ಮಿ ಮಟ್ಟಕ್ಕೆ ಹತ್ತಿರವಾಗಿರುತ್ತದೆ ಮತ್ತು ಪ್ಲಾಟಿನಂನಲ್ಲಿ ಸಂಪೂರ್ಣ ಖಾಲಿ ಸ್ಥಿತಿಗಳಿವೆ ಆದ್ದರಿಂದ ಜಂಕ್ಷನ್ ರೂಪುಗೊಂಡಾಗ ಕಡಿಮೆ ವರ್ಕ್ ಫಂಕ್ಷನ್Work functionದೊಂದಿಗೆ ಮಾಲಿಬ್ಡಿನಮ್ನಿಂದ ಇಲೆಕ್ಟ್ರಾನ್ಗಳು ಪ್ಲಾಟಿನಂಗೆ ಚಲಿಸಬಹುದು ಆದ್ದರಿಂದ ಇದು ಸಂಭವಿಸಿದಾಗ ಮಾಲಿಬ್ಡಿನಮ್ ಮೇಲೆ ನಿವ್ವಳ ಪಾಸಿಟಿವ್ ಚಾರ್ಜ್ ಬರುತ್ತದೆ ಏಕೆಂದರೆ ಇದು ಇಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುತ್ತದೆ ಪ್ಲಾಟಿನಂನಲ್ಲಿ ನಿವ್ವಳ ನೆಗೆಟಿವ್ ಚಾರ್ಜ್Negative charge ಪಡೆಯಬಹುದು ಏಕೆಂದರೆ ಅದು ಇಲೆಕ್ಟ್ರಾನ್ಗಳನ್ನು ಪಡೆಯುತ್ತಿದೆ ಅಂದರೆ ಪ್ಲಾಟಿನಂ ಮತ್ತು ಮಾಲಿಬ್ಡಿನಮ್ ನಡುವೆ ಜಂಕ್ಷನ್ ರಚನೆಯಾದಾಗ ಎಲೆಕ್ಟ್ರಿಕ್ ಫೀಲ್ಡ್ ಸ್ಥಾಪನೆಯಾಗುತ್ತದೆ ಈಗ ನಾನು ಜಂಕ್ಷನ್ ಅನ್ನು ರೂಪಿಸುತ್ತೇನೆ ಮತ್ತು ನಾನು ಹೇಳಿದಂತೆ ನೀವು ಜಂಕ್ಷನ್ ರೂಪಿಸಿದಾಗಲೆಲ್ಲಾ ಫೆರ್ಮಿ ಮಟ್ಟಗಳು ಸಾಲಿನಲ್ಲಿ ಜೋಡಿಸಿಕೊಂಡಿರಬೇಕು ಆದ್ದರಿಂದ ನಾನು ಫೆರ್ಮಿ ಮಟ್ಟವನ್ನು ಅದೇ ಶಕ್ತಿಯ ಮಟ್ಟಗಳಲ್ಲಿ ಇರಿಸುತ್ತೇನೆ ಆದ್ದರಿಂದ ಇಎಫ್ ಈ ಚಿತ್ರದಲ್ಲಿ ನೀವು ಮಾಲಿಬ್ಡಿನಮ್ ಇಎಫ್ ಮಟ್ಟಗಳು ಕೆಳಮಟ್ಟಕ್ಕೆ ಬರುತ್ತವೆ ಎಂದು ಯೋಚಿಸದರೆ ಇದರಿಂದ ಇಎಫ್ ಗಳು ಸಾಲಿನಲ್ಲಿ ಜೋಡಿಸಿಕೊಳ್ಳುತ್ತವೆ ಅಥವಾ ಪ್ಲಾಟಿನಂ ಮಟ್ಟಗಳು ಹೆಚ್ಚಿಸುವ ಬಗ್ಗೆ ನೀವು ಯೋಚಿಸಿದರೆ ಇದರಿಂದ ಇಎಫ್ಗಳು ಸಾಲಿನಲ್ಲಿ ಜೋಡಿಸಿಕೊಳ್ಳುತ್ತವೆ ಎರಡೂ ಪ್ರಕರಣಗಳು ಸರಿಯಾಗಿವೆ ಇದು ಪ್ಲಾಟಿನಂ ಮತ್ತು ನಂತರ ಇದು ಮಾಲಿಬ್ಡಿನಮ್ ಆಗಿದೆ ಆ ಹೆಚ್ಚುವರಿ ಭಾಗವನ್ನು ಇಲ್ಲಿ ಅಳಿಸಿಬಿಡುತ್ತೇನೆ ಆದ್ದರಿಂದ ಇದು ಪ್ಲಾಟಿನಂನ ವರ್ಕ ಫಂಕ್ಷನ್Work function ಆಗಿದೆ ಇದು ಮಾಲಿಬ್ಡಿನಮ್ನ ವರ್ಕ ಫಂಕ್ಷನ್Work function ಆಗಿದೆ ಆದ್ದರಿಂದ ಈ ರೇಖಾಚಿತ್ರದಲ್ಲಿ ನಾವು ಪ್ಲಾಟಿನಂ ಮತ್ತು ಮಾಲಿಬ್ಡಿನಮ್ ನಡುವೆ ಜಂಕ್ಷನ್ ರೂಪಿಸಿದಾಗ ಇಲೆಕ್ಟ್ರಾನ್ಗಳು ಮಾಲಿಬ್ಡಿನಮ್ದಿಂದ ಪ್ಲಾಟಿನಂಗೆ ಚಲಿಸುತ್ತವೆ ಎಂದು ಹೇಳಿದ್ದೇವೆ ಆದ್ದರಿಂದ ಇಲೆಕ್ಟ್ರಾನ್ಗಳು ಚಲಿಸುವಾಗ ಮಾಲಿಬ್ಡಿನಮ್ದಲ್ಲಿ ನಿವ್ವಳ ಪಾಸಿಟಿವ್ ಚಾರ್ಜ್ ಉಂಟಾಗುತ್ತದೆ ಮತ್ತು ಈ ಇಲೆಕ್ಟ್ರಾನ್ಗಳು ಪ್ಲಾಟಿನಂಕಡೆಗೆ ಚಲಿಸಿದಾಗ ನಿವ್ವಳ ನೆಗೆಟಿವ್ ಚಾರ್ಜ್ ಸೃಷ್ಟಿಯಾಗುತ್ತದೆ ಆದ್ದರಿಂದ ನೀವು ಈ ಪಾಸಿಟಿವ್ ಚಾರ್ಜ್ ಮತ್ತು ನೆಗೆಟಿವ್ ಚಾರ್ಜ್ ಹೊಂದಿರುವುದರಿಂದ ಇಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಇ ಇದೆ ಈ ಫೀಲ್ಡ್ ಪಾಸಿಟಿವ್ನಿಂದ ನೆಗೆಟಿವ್ ಕಡೆಗೆ ಹೋಗುತ್ತದೆ ಮತ್ತು ಇಲ್ಲಿ ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್ ಇದೆ ಪೊಟೆನ್ಷಿಯಲ್ ನೆಗೆಟಿವ್ದಿಂದ ಪಾಸಿಟಿವ್ ಕಡೆಗೆ ಹೊಗುತ್ತದೆ ಈ ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್ V0 ಇದು ವರ್ಕ ಫಂಕ್ಷನ್ಗಳ ನಡುವಿನ ವ್ಯತ್ಯಾಸಕ್ಕೆ ಸಮವಾಗಿರುತ್ತದೆ ಆದ್ದರಿಂದ ಇವಿ ಶೂನ್ಯ ನಾನು ಅದನ್ನು ಇಲ್ಲಿ ಬರೆಯುತ್ತೇನೆ ಅದು φPt φMo ಹೊರತುಪಡಿಸಿ ಬೇರೇನೂ ಅಲ್ಲ ನೀವು ಸಂಖ್ಯೆಗಳನ್ನು ಸೇರಿಸಿದರೆ ಪ್ಲಾಟಿನಂಗೆ 5 36 ಮಾಲಿಬ್ಡಿನಮ್ಗೆ 4 2 1 16 ಎಲೆಕ್ಟ್ರಾನ್ ವೋಲ್ಟ್ ಎಂದು ಹೇಳಿದ್ದೇವೆ V0 ಎಂದರೆ 1 16 ವೋಲ್ಟ್ಗಳಾಗಿರುತ್ತವೆ ಆದ್ದರಿಂದ ನಾವು ಇಲ್ಲಿ ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್ ಅನ್ನು ವಿವರಿಸಬಹುದು ಅದು ವರ್ಕ್ ಫಂಕ್ಷನ್ಗಳ ನಡುವಿನ ವ್ಯತ್ಯಾಸವಾಗಿದೆ ಆದ್ದರಿಂದ ಇದು ಇವಿಶೂನ್ಯ ಅನ್ನು ಪ್ರತಿನಿಧಿಸುತ್ತದೆ ಇಲ್ಲಿ ಈ ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್ ಇಲೆಕ್ಟ್ರಾನ್ಗಳ ಮತ್ತಷ್ಟು ಚಲನೆಯನ್ನು ವಿರೋಧಿಸುತ್ತದೆ ಇದರಿಂದ ನಾವು ಸಮಸ್ಥಿತಿಯಲ್ಲಿರುವ ಜಂಕ್ಷನ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ನಾವು 2 ಮೆಟಲ್ಗಳನ್ನು ಹೊಂದಿರುವಾಗ ಅದು ವಿಭಿನ್ನ ವರ್ಕ ಫಂಕ್ಷನ್ಗಳೊಂದಿಗೆ ಒಟ್ಟುಗೂಡುತ್ತದೆ ಮತ್ತು ಅವು ಜಂಕ್ಷನ್ ಅನ್ನು ರೂಪಿಸುತ್ತವೆ ಮತ್ತೊಮ್ಮೆ ಜಂಕ್ಷನ್ ಹೇಗೆ ರೂಪುಗೊಳ್ಳುತ್ತದೆ ಎಂಬುದರ ಮೆಕಾನಿಕ್ಸ್ ನಾವು ನೋಡುವುದಿಲ್ಲ ನಾವು ಆದರ್ಷವಾದ ಜಂಕ್ಷನ್ ಅನ್ನು ಹೊಂದಿದ್ದೇವೆ ಎಂದು ನಾವು ಹೇಳುತ್ತೇವೆ ಅಂದರೆ ಅಲ್ಲಿ ಯಾವುದೇ ಡಿಫೆಕ್ಟ್Defectಗಳಿಲ್ಲ ಅಂತಹ ಸಂದರ್ಭದಲ್ಲಿ ಇಲೆಕ್ಟ್ರಾನ್ಗಳು ಕಡಿಮೆ ವರ್ಕ್ ಫಂಕ್ಷನ್ನ ಮೆಟಲ್Metalದಿಂದ ಹೆಚ್ಚಿನ ವರ್ಕ್ ಫಂಕ್ಷನ್ನ ಮೆಟಲ್ ಕಡೆಗೆ ಹೋಗುತ್ತವೆ ಇದು ಮೇಲ್ಮೈಯಲ್ಲಿ ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್ಗೆ ಕಾರಣವಾಗುತ್ತದೆ ಮತ್ತು ಈ ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್ ಇಲೆಕ್ಟ್ರಾನ್ಗಳ ಮತ್ತಷ್ಟು ಚಲನೆಯನ್ನು ವಿರೋಧಿಸುತ್ತದೆ ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್ನ ಮೌಲ್ಯವು 2 ಮೆಟಲ್Metalಗಳ ವರ್ಕ ಫಂಕ್ಷನ್ಗಳ ನಡುವಿನ ವ್ಯತ್ಯಾಸವನ್ನು ಅವಲಂಬಿಸಿರುತ್ತದೆ ಹಾಗಾದರೆ ಈ ಮೆಟಲ್ ಮೆಟಲ್ ಜಂಕ್ಷನ್ಗಳನ್ನು ನಾವು ಎಲ್ಲಿ ಬಳಸುತ್ತೇವೆ ಒಂದು ನಿರ್ದಿಷ್ಟ ಉದಾಹರಣೆಯೆಂದರೆ ಅದು ಥರ್ಮೋಕಪಲ್ಸ್ದಲ್ಲಿ ಉಪಯೋಗವಾಗುತ್ತದೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳಲು ಸೀಬೆಕ್ ಎಫೆಕ್ಟ್ ಎಂದು ಕರೆಯುವ ಪರಿಣಾಮವನ್ನು ನೋಡಬೇಕು ಆದ್ದರಿಂದ ಮೆಟಲ್ ತುಂಡನ್ನು ಪರಿಗಣಿಸಿ ಅದರ ಒಂದು ತುದಿ ಬಿಸಿಯಾಗಿರುತ್ತದೆ ಮತ್ತು ಇನ್ನೊಂದು ತುದಿ ತಣ್ಣಗಿರುತ್ತದೆ ಆದ್ದರಿಂದ ತಣ್ಣಗಿರುವ ತಾಪಮಾನವು ಕೊಠಡಿಯ ತಾಪಮಾನವಾಗಿರಬೇಕು ಬಿಸಿ ತುದಿಯು ಅಧಿಕ ತಾಪಮಾನದಲ್ಲಿ ಕುಲುಮೆಯಲ್ಲಿ ಇರಿಸಲಾಗಿರಬಹುದು ಆದ್ದರಿಂದ ಅಲ್ಲಿ 2 ತುದಿಗಳನ್ನು ಹೊಂದಿದ್ದರೆ ಒಂದು ಬಿಸಿಯಾಗಿರುತ್ತದೆ ಮತ್ತು ಇನ್ನೊಂದು ತಂಪಾಗಿರುತ್ತದೆ ಬಿಸಿ ಬದಿಯಲ್ಲಿರುವ ಇಲೆಕ್ಟ್ರಾನ್ಗಳು ಹೆಚ್ಚಿನ ಉಷ್ಣ ಶಕ್ತಿಯನ್ನು ಹೊಂದಿರುತ್ತವೆ ಏಕೆಂದರೆ ನಿನ್ನೆ ನಾವು ಥರ್ಮಲ್ ಎನರ್ಜಿ 32kT ಗೆ ಸಮವಾಗಿರುವುದನ್ನು ನೋಡಿದ್ದೇವೆ ಅಂದರೆ ತಾಪಮಾನ ಹೆಚ್ಚಾದರೆ ಉಷ್ಣ ಶಕ್ತಿ ಹೆಚ್ಚಾಗುತ್ತದೆ ಅಥವಾ ಹೆಚ್ಚಿನ ವೇಗವನ್ನು ಹೊಂದುತ್ತದೆ ಆದ್ದರಿಂದ ಈ ಇಲೆಕ್ಟ್ರಾನ್ಗಳು ತಣ್ಣನೆಯ ತುದಿಯ ಕಡೆಗೆ ಚಲಿಸುತ್ತವೆ ಹಾಗಾಗಿ ಬಿಸಿಯಾದ ತುದಿಯಲ್ಲಿ ನಿವ್ವಳ ಪಾಸಿಟಿವ್ ಚಾರ್ಜ್ ಮತ್ತು ತಣ್ಣನೆಯ ಭಾಗದಲ್ಲಿ ನಿವ್ವಳ ನೆಗೆಟಿವ್ ಚಾರ್ಜ್Negative charge ಇರುತ್ತದೆ ಅಂದರೆ ಒಂದು ಮೆಟಲ್ದ ಮೂಲಕ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತದೆ ಮತ್ತು ಒಂದು ಪೊಟೆನ್ಷಿಯಲ್ ಇರುತ್ತದೆ ನಾನು ಅದನ್ನು ವಿ ಎಂದು ಕರೆಯುತ್ತೇನೆ ಈ ಪೊಟೆನ್ಷಿಯಲ್ ಬಿಸಿ ಮತ್ತು ತಣ್ಣನೆಯ ತುದಿಗಳ ನಡುವಿನ ವ್ಯತ್ಯಾಸವಾಗಿರುತ್ತದೆ ಮತ್ತು ಗುಣಾಂಕವನ್ನು ಸೀಬೆಕ್ ಗುಣಾಂಕ ಎಂದು ಕರೆಯಲಾಗುತ್ತದೆ ಅದು ΔV ಆಗಿದೆ ಅದನ್ನು ನಾನು ಇಲ್ಲಿ ΔV ಎಂದು ಬರೆಯುತ್ತೆನೆ ಇದು ಬಿಸಿ ಮತ್ತು ತಣ್ಣನೆಯ ತುದಿಗಳ ನಡುವಿನ ಪೊಟೆನ್ಷಿಯಲ್ Potential ವ್ಯತ್ಯಾಸವಾಗಿದೆ ಎಸ್ ಇದು ΔT ದಷ್ಟಾಗಿರುತ್ತದೆ ಎಂದು ಅರ್ಥ ತಣ್ಣನೆಯ ತುದಿಯ T1 ತಾಪಮಾನದಿಂದ ಬಿಸಿಯಾದ ತುದಿಯ T2 ತಾಪಮಾನದವರೆಗಿನ ಎರಡೂ ತಾಪಮಾನದಲ್ಲಿ ಇಂಟೆಗ್ರೇಟ್Integrate ಮಾಡಬೇಕು ಮತ್ತು ಎಸ್ ಇದು ಸೀಬೆಕ್ ಗುಣಾಂಕ ಎಂದು ಕರೆಯಲಾಗುತ್ತದೆ ಸೀಬೆಕ್ ಗುಣಾಂಕವು ಮೂಲಭೂತವಾಗಿ ಒಂದು ವಸ್ತುವಿನ ನಿಯತಾಂಕವಾಗಿದೆ ಆದ್ದರಿಂದ ನೀವು ವಸ್ತುವನ್ನು ಬದಲಾಯಿಸಿದರೆ ಗುಣಾಂಕದ ಮೌಲ್ಯವು ವಿಭಿನ್ನವಾಗಿರುತ್ತದೆ ಆದ್ದರಿಂದ ಥರ್ಮೋಕಪಲ್ಸ್ ಅನ್ನು ಅರ್ಥಮಾಡಿಕೊಳ್ಳಲು ನಾವು ಇದನ್ನು ಹೇಗೆ ಬಳಸುತ್ತೇವೆ ಥರ್ಮೋಕಪಲ್ ಸಂದರ್ಭದಲ್ಲಿ 2 ಭಿನ್ನ ಮೆಟಲ್ಗಳ ನಡುವೆ ಜಂಕ್ಷನ್ ರಚನೆಯಾಗುತ್ತದೆ ನಿಮಗೆ ಒಂದು ಉದಾಹರಣೆ ನಿಡುತ್ತೇನೆ ಅಲ್ಯೂಮಿನಿಯಂ ಮತ್ತು ನಿಕಲ್ ನಡುವಿನ ಜಂಕ್ಷನ್ ಅನ್ನು ಪರಿಗಣಿಸಿ ಆದ್ದರಿಂದ ಈ ವಸ್ತುವು ಅಲ್ಯೂಮಿನಿಯಂ ಮತ್ತು ಇದು ನಿಕಲ್ ಆಗಿದೆ ಆದ್ದರಿಂದ ನೀವು ಮೂಲಭೂತವಾಗಿ 2 ತುದಿಗಳಲ್ಲಿ 2 ಜಂಕ್ಷನ್ಗಳನ್ನು ರೂಪಿಸುತ್ತೀರಿ ಆದ್ದರಿಂದ ಈ ಜಂಕ್ಷನ್ನ ಒಂದು ತುದಿಯನ್ನು ಬಿಸಿ ಭಾಗದಲ್ಲಿ ಇರಿಸಲಾಗುತ್ತದೆ ಅಲ್ಲಿ ನಾವು ತಾಪಮಾನವನ್ನು ಅಳೆಯಲು ಬಯಸುತ್ತೇವೆ ಇನ್ನೊಂದು ತುದಿ ತಣ್ಣಗಿರುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ಇದು ಕೊಠಡಿಯ ತಾಪಮಾನವಾಗಿರಬಹುದು ಆದ್ದರಿಂದ ಬಿಸಿ ತುದಿಯ ಉಷ್ಣತೆಯು ಟಿಹೆಚ್ ತಣ್ಣನೆಯ ತುದಿಯ ಉಷ್ಣತೆಯು ಟಿಸಿ ತಾಪಮಾನ ಎಂದು ಹೇಳೋಣ ಈಗ ನಾವು 2 ಭಿನ್ನ ಸಾಮಗ್ರಿಗಳ ನಡುವೆ ಜಂಕ್ಷನ್ ಹೊಂದಿರುವಾಗ ವರ್ಕ ಫಂಕ್ಷನ್Work function ಮೇಲೆ ಅವಲಂಬಿತವಾಗಿರುವ ಪೊಟೆನ್ಷಿಯಲ್ ಇರುತ್ತದೆ ಎಂದು ನಾವು ಹೇಳಿದ್ದೇವೆ ಆದ್ದರಿಂದ ಇಲ್ಲಿ 2 ಪೊಟೆನ್ಷಿಯಲ್ಗಳು ಇರುತ್ತವೆ ಒಂದು ಜೋಡಣೆಯು ಬಿಸಿ ತುದಿಯಲ್ಲಿ ಮತ್ತು ಇನ್ನೊಂದು ತಣ್ಣನೆಯ ತುದಿಯಲ್ಲಿರುತ್ತದೆ ಆದರೆ ಸೀಬೆಕ್ ಪರಿಣಾಮದಿಂದಾಗಿ ವಸ್ತುವಿನೊಳಗೆ ಒಂದು ಪೊಟೆನ್ಷಿಯಲ್ ಇರುತ್ತದೆ ಮತ್ತು ಈ ಪೊಟೆನ್ಷಿಯಲ್ ಅಲ್ಯೂಮಿನಿಯಂ ಮತ್ತು ನಿಕಲ್ಗೆ ವಿಭಿನ್ನವಾಗಿರುತ್ತದೆ ಏಕೆಂದರೆ ಸೀಬೆಕ್ ಗುಣಾಂಕಗಳು ವಿಭಿನ್ನವಾಗಿವೆ ಅಂದರೆ ಈ ವ್ಯವಸ್ಥೆಯಲ್ಲಿ ನಾವು ಅಳೆಯಬಹುದಾದ ನಿವ್ವಳ ಪೊಟೆನ್ಷಿಯಲ್ ಇರುತ್ತದೆ ಈ ಪೊಟೆನ್ಷಿಯಲ್ ಸಾಮಾನ್ಯವಾಗಿ ತುಂಬಾ ಚಿಕ್ಕದಾಗಿದೆ ಇದು ಮೈಕ್ರೋ ವೋಲ್ಟ್ಗಳ ಕ್ರಮದಲ್ಲಿರುತ್ತದೆ ಮತ್ತು ಥರ್ಮೋಕಪಲ್ನಲ್ಲಿರುವ ಈ ನಿವ್ವಳ ಪೊಟೆನ್ಷಿಯಲ್ ಇದನ್ನು ನಾನು ΔVಎಂದು ಕರೆಯುತ್ತೇನೆ ಇದು ಸೀಬೆಕ್ ಗುಣಾಂಕದಲ್ಲಿನ ವ್ಯತ್ಯಾಸವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ನೀವು ಎ ಮತ್ತು ಬಿ ಇವರೆಡು ವಸ್ತುಗಳನ್ನು ಹೊಂದಿದ್ದರೆ ಈ ಸಂದರ್ಭದಲ್ಲಿ ಅದು ನಿಕಲ್ ಮತ್ತು ಅಲ್ಯೂಮಿನಿಯಂ ಆಗಿದೆ SA SB ΔT ಮತ್ತು ಇಂಟಿಗ್ರೆ಼ಷನ್ ತಣ್ಣನೆಯ ತುದಿಯಿಂದ ಬಿಸಿ ತುದಿಗೆ ಮಾಡಲಾಗುತ್ತದೆ ಆದ್ದರಿಂದ ತಾಪಮಾನ ಮತ್ತು ಸೀಬೆಕ್ ಗುಣಾಂಕಗಳ ವ್ಯತ್ಯಾಸವನ್ನು ಅವಲಂಬಿಸಿ ನೀವು ಥರ್ಮೋಕಪಲ್ನಲ್ಲಿ ನಿವ್ವಳ ಪೊಟೆನ್ಷಿಯಲ್ ಹೊಂದಿರುತ್ತೀರಿ ಆದ್ದರಿಂದ ಸಾಮಾನ್ಯವಾಗಿ ಕೊಟ್ಟಿರುವ ಜೋಡಿ ವಸ್ತುಗಳಿಗೆ ಈ ಪೊಟೆನ್ಷಿಯಲ್ಗಾಗಿ ನಿರ್ಧಿಷ್ಟ ಕೋಷ್ಟಕ ಮೌಲ್ಯಗಳಿವೆ ಇದು ಮತ್ತೊಮ್ಮೆ ಈ ವಸ್ತುಗಳ ವರ್ಕ್ ಫಂಕ್ಷನ್Work function ವ್ಯಾಪ್ತಿಯನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ನೀವು ಗೊತ್ತಿಲ್ಲದ ಕುಲುಮೆಯ ಅಥವಾ ಗೊತ್ತಿಲ್ಲದ ಸ್ಯಾಂಪಲ್ದ ತಾಪಮಾನವನ್ನು ಕಂಡುಹಿಡಿಯಲು ಬಯಸಿದರೆ ಪೊಟೆನ್ಷಿಯಲ್ ಅನ್ನು ಅಳೆಯುವ ಮೂಲಕ ಮತ್ತು ನಂತರ ಪ್ರಮಾಣಿತ ಕೋಷ್ಟಕಗಳನ್ನು ಬಳಸಿ ನಾವು ತಾಪಮಾನವನ್ನು ಲೆಕ್ಕ ಹಾಕಬಹುದು ಆದ್ದರಿಂದ ಇದು ಮೆಟಲ್ ಮೆಟಲ್ ಜಂಕ್ಷನ್ಗಳು ರೂಪುಗೊಳ್ಳುವ ಒಂದು ಉದಾಹರಣೆಯಾಗಿದೆ ಮತ್ತು ನೀವು ಈ ಜಂಕ್ಷನ್ಗಳನ್ನು ಹೊಂದಿರುವಾಗಲೆಲ್ಲಾ ಯಾವಾಗಲೂ ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್ ಇರುತ್ತದೆ ಮುಂದೆ ನಾವು ಮೆಟಲ್ ಸೆಮಿಕಂಡಕ್ಟರ್ ಜಂಕ್ಷನ್ ಗೆ ಹೋಗೋಣ ಆದ್ದರಿಂದ ಮೆಟಲ್Metal ಮತ್ತು ಸೆಮಿಕಂಡಕ್ಟರ್ಗಳ ನಡುವೆ ರೂಪುಗೊಂಡ ಜಂಕ್ಷನ್ ಪ್ರಕರಣವನ್ನು ನಾವು ಪರಿಗಣಿಸುತ್ತೇವೆ ಆದ್ದರಿಂದ ನಾವು ವೆಪರ್Vapor ಮೇಲೆ ಸಾಧನಗಳನ್ನು ರೂಪಿಸಿದಾಗ ಇದು ಉಪಯೋಗವಾಗುತ್ತದೆ ಈ ಸಾಧನಗಳು ಬಾಹ್ಯ ಸರ್ಕ್ಯೂಟ್ ಗೆ ಸಂಪರ್ಕ ಹೊಂದಿರಬೇಕು ಮತ್ತು ಇದನ್ನು ಸಾಮಾನ್ಯವಾಗಿ ಈ ಸಾಧನಗಳೊಂದಿಗೆ ಮೆಟಲ್ನ ಸಂಪರ್ಕಗಳನ್ನು ರೂಪಿಸುವ ಮೂಲಕ ಮಾಡಲಾಗುತ್ತದೆ ಆದ್ದರಿಂದ ಅಲ್ಲಿ ನಾವು ಮೆಟಲ್ ಸೆಮಿಕಂಡಕ್ಟರ್ ಜಂಕ್ಷನ್ಗಳನ್ನು ಪಡೆಯುತ್ತೆವೆ ಆದ್ದರಿಂದಮೆಟಲ್ ಮತ್ತು ಸೆಮಿಕಂಡಕ್ಟರ್ನ ಸಂದರ್ಭದಲ್ಲಿ ನಂತರφm ಇದು ಮೆಟಲ್Metalದ ವರ್ಕ್ ಫಂಕ್ಷನ್Work function ಆಗಿರಲಿ ಮತ್ತು φ ಸೆಮಿಕಂಡಕ್ಟರ್Semiconductor φsemi ಇದು ಸೆಮಿಕಂಡಕ್ಟರ್ನ ವರ್ಕ್ ಫಂಕ್ಷನ್ ಆಗಿರಲಿ ಇಲ್ಲಿ 2 ಆಯ್ಕೆಗಳು ಸಾಧ್ಯವಿದೆ ಒಂದು ನಿಮ್ಮಲ್ಲಿ φm ಇದೆ ನೀವು φm ಅಂದರೆ ಅದು φsem ಆಗಿರುತ್ತದೆ ಈ ರೀತಿಯ ಜಂಕ್ಷನ್ನ್ನು ಸ್ಕಾಟ್ಕಿ ಜಂಕ್ಷನ್ ಎಂದು ಕರೆಯಲಾಗುತ್ತದೆ ಮತ್ತೊಂದೆಡೆ ನೀವು ಸೆಮಿಕಂಡಕ್ಟರ್ ವರ್ಕ್ ಫಂಕ್ಷನ್ಕ್ಕಿಂತ φm ಕಡಿಮೆ ಇರುವ ಪರಿಸ್ಥಿತಿ ಇದೆ ಇದನ್ನು ಓಹ್ಮಿಕ್ ಜಂಕ್ಷನ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾವು ಮೊದಲು ಸ್ಕಾಟ್ಕಿ ಜಂಕ್ಷನ್ ಅನ್ನು ನೋಡುವ ಮೂಲಕ ಪ್ರಾರಂಭಿಸುತ್ತೇವೆ ಆದ್ದರಿಂದ ಸ್ಕಾಟ್ಕಿ ಜಂಕ್ಷನ್ ಒಂದು φm φsemi ಆಗಿದೆ ಆದ್ದರಿಂದ ಮೆಟಲ್Metal ಮತ್ತು ಸೆಮಿಕಂಡಕ್ಟರ್ಗಾಗಿ ಬ್ಯಾಂಡ್ ರೇಖಾಚಿತ್ರಗಳನ್ನು ಪ್ರತ್ಯೇಕವಾಗಿ ಬಿಡಿಸೋಣ ನಂತರ ನಾವು ಅವುಗಳನ್ನು ಒಟ್ಟುಗೂಡಿಸುತ್ತೇವೆ ಮತ್ತು ಬ್ಯಾಂಡ್ ಸಮಸ್ಥಿತಿಯ ರೇಖಾಚಿತ್ರವನ್ನು ಬಿಡಿಸುತ್ತೇನೆ ಆದ್ದರಿಂದ ನಾವು ಮೆಟಲ್Metalಗಳ ನಡುವೆ 2 ಜಂಕ್ಷನ್ಗಳನ್ನು ರೂಪಿಸಿದಾಗ ನಾವು ಬಳಸಿದ ಅದೇ ವಿಧಾನವನ್ನು ನಾವು ಅನುಸರಿಸುತ್ತೇವೆ ಆದ್ದರಿಂದ ನನ್ನ ಎಡಭಾಗದಲ್ಲಿ ಮೆಟಲ್ ಇದೆ ಆದ್ದರಿಂದ ಇದು ನನ್ನ ಮೆಟಲ್ ಆಗಿದ್ದರು ಅದು φm ವರ್ಕ ಫಂಕ್ಷನ್Work function ಹೊಂದಿದೆ ಮತ್ತು ಇದು ಫೆರ್ಮಿ ಶಕ್ತಿಯಾಗಿದೆ ಮೆಟಲ್Metalನ ಮೇಲ್ಭಾಗವು ನಿರ್ವಾತ ಮಟ್ಟವಾಗಿದೆ ಆದ್ದರಿಂದ ಈ ಉದಾಹರಣೆಗಾಗಿ ನಾನು ಸೆಮಿಕಂಡಕ್ಟರ್ನೊಂದಿಗೆ ಜಂಕ್ಷನ್ ಅನ್ನು ರೂಪಿಸುತ್ತೇನೆ ನಾನು ಎನ್ ರೀತಿಯ ಸೆಮಿಕಂಡಕ್ಟರ್ ಅನ್ನು ತೆಗೆದುಕೊಳ್ಳುತ್ತೇನೆ ಆದರೆ ನಾವು ಬೇರೆ ಯಾವುದೇ ವಸ್ತುವನ್ನು ಕೂಡ ಬಳಸಬಹುದು ನಾನು ಅದನ್ನು ಕೆಳಗೆ ಬರೆಯುತ್ತೇನೆ ಹಾಗಾಗಿ ನಾನು ರೇಖಾಚಿತ್ರವನ್ನು ಬರೆಯಬಹುದು ಆದ್ದರಿಂದ ಸೆಮಿಕಂಡಕ್ಟರ್ ನ ಸಂದರ್ಭದಲ್ಲಿ ವೇಲೆನ್ಸ್ ಬ್ಯಾಂಡ್ಇದೆ ಮತ್ತು ಕಂಡಕ್ಷನ್ ಬ್ಯಾಂಡ್ ಇದೆ ಬ್ಯಾಂಡ್ ಗ್ಯಾಪ್ ಇದೆ ಎಂದು ನಮಗೆ ತಿಳಿದಿದೆ ನಾನು ಇದನ್ನು ಅಳಿಸಿಬಿಡುತ್ತೇನೆ ಇದು ಬ್ಯಾಂಡ್ ಗ್ಯಾಪ್ ಆಗಿದೆ ಉದಾ ನಾವು ವೇಲೆನ್ಸ್ ಬ್ಯಾಂಡ್ ನ ಮೇಲ್ಭಾಗವನ್ನು ಇವಿ ಎಂದು ಸೂಚಿಸುತ್ತೇವೆ ಕೆಳಭಾಗವನ್ನು ಇಸಿ ಎಂದು ಕಂಡಕ್ಷನ್ ಬ್ಯಾಂಡ್Conduction band ಎಂದು ಸೂಚಿಸುತ್ತೇವೆ ಆದ್ದರಿಂದ ಇದು ಎನ್ ರೀತಿಯ ಸೆಮಿಕಂಡಕ್ಟರ್ ಆಗಿದೆ ಆದ್ದರಿಂದ ಫೆರ್ಮಿ ಮಟ್ಟವು ಕಂಡಕ್ಷನ್ ಬ್ಯಾಂಡ್Conduction bandಗೆ ಹತ್ತಿರದಲ್ಲಿರುತ್ತದೆ ಹಾಗಾಗಿ ನಾನು ಅದನ್ನು EFn ಎಂದು ಕರೆಯುತ್ತೇನೆ ಮತ್ತು ಫೆರ್ಮಿ ಮಟ್ಟದಿಂದ ನಿರ್ವಾತದವರೆಗಿನ ಅಂತರವು ವರ್ಕ ಫಂಕ್ಷನ್ ಆಗಿದೆ ಇದು ಸೆಮಿಕಂಡಕ್ಟರ್ನ ವರ್ಕ್ ಫಂಕ್ಷನ್Work function ಆಗಿರುತ್ತದೆ ಆದ್ದರಿಂದ ಈಗ ನಾವು ಈ ಮೆಟಲ್ನ ನಡುವೆ ಜಂಕ್ಷನ್ ಅನ್ನು ರೂಪಿಸಲಿದ್ದೇವೆ ಇದು ವರ್ಕ ಫಂಕ್ಷನ್Work function ಅನ್ನು ಹೊಂದಿದೆ ಇದು ಸೆಮಿಕಂಡಕ್ಟರ್ನ ವರ್ಕ ಫಂಕ್ಷನ್Work functionಕ್ಕಿಂತ ಅಧಿಕವಾಗಿದೆ ಆದ್ದರಿಂದ ನಾವು ಈ ಚಿತ್ರವನ್ನು ನೋಡಿದರೆ ಇದು ಎನ್ ರೀತಿಯ ಸೆಮಿಕಂಡಕ್ಟರ್ ಎಂದು ನಾವು ನೋಡಬಹುದು ಆದ್ದರಿಂದ ಸೆಮಿಕಂಡಕ್ಟರ್ನ ಕಂಡಕ್ಷನ್ ಬ್ಯಾಂಡ್ನಲ್ಲಿ ಸಾಕಷ್ಟು ಇಲೆಕ್ಟ್ರಾನ್ಗಳಿವೆ ಮೆಟಲ್ನಲ್ಲಿ ಸಂಪೂರ್ಣ ಖಾಲಿಯಾದ ಸ್ಥಿತಿಗಳಿವೆ ಆದ್ದರಿಂದ ಜಂಕ್ಷನ್ ರಚನೆಯಾದಾಗ ಇಲೆಕ್ಟ್ರಾನ್ಗಳು ಸೆಮಿಕಂಡಕ್ಟರ್ನಿಂದ ಮೆಟಲ್ಗೆ ಚಲಿಸಬಹುದು ಮತ್ತು ಇದು ಸಂಭವಿಸಿದಾಗ ಸೆಮಿಕಂಡಕ್ಟರ್ನಲ್ಲಿ ನಿವ್ವಳ ಪಾಸಿಟಿವ್ ಚಾರ್ಜ್ ಪಡೆಯುತ್ತದೆ ಮತ್ತು ಲೋಹದಲ್ಲಿ ನಿವ್ವಳ ನೆಗೆಟಿವ್ ಚಾರ್ಜ್Negative charge ಪಡೆಯುತ್ತದೆ ಆದ್ದರಿಂದ ಮತ್ತೊಮ್ಮೆ ನಾವು ಎಲೆಕ್ಟ್ರಿಕ್ ಫಿಲ್ಡ್ಅನ್ನು ಹೊಂದಿದ್ದೇವೆ ಮತ್ತು ನಂತರ ನೀವು ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್Contact potential ಅನ್ನು ಹೊಂದಿರುತ್ತೀರಿ ಮತ್ತು ಈ ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್Contact potentialವು ಇಲೆಕ್ಟ್ರಾನ್ಗಳ ಯಾವುದೇ ಮುಂದಿನ ಚಲನೆಯನ್ನು ವಿರೋಧಿಸುತ್ತದೆ ಆದ್ದರಿಂದ ನಾವು ಮೆಟಲ್ ಮತ್ತು ಸೆಮಿಕಂಡಕ್ಡರ್ ನಡುವೆ ಬ್ಯಾಂಡ್ ರೇಖಾಚಿತ್ರವನ್ನು ಬಿಡಿಸಿದಾಗ ಈ ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್ ವಿವರಿಸಲು ಸೆಮಿಕಂಡಕ್ಟರ್Semiconductorನ ಸಂದರ್ಭದಲ್ಲಿ ನಾವು ಬ್ಯಾಂಡ್ ಬಾಗುವಿಕೆಗಳನ್ನು ತೋರಿಸಬೇಕು ಅನುಸರಿಸಬೇಕಾದ ನಿಯಮವೆಂದರೆ ಬ್ಯಾಂಡ್ ಬಾಗುವಿಕೆಯು ಎಲೆಕ್ಟ್ರಿಕ್ಫಿಲ್ಡ್ ದಿಕ್ಕಿನಲ್ಲಿ ಮೇಲೆರುತ್ತದೆ ನಾವು ಇದನ್ನು ಒಂದೇ ನಿಮಿಷದಲ್ಲಿ ನೋಡುತ್ತೇವೆ ಇದರ ಅರ್ಥವೇನು ಆದ್ದರಿಂದ ನೀವು ಜಂಕ್ಷನ್ ಅನ್ನು ರೂಪಿಸಿದಾಗ ನಾವು ಮೊದಲು ಮಾಡಬೇಕಿರುವುದು ಫೆರ್ಮಿ ಮಟ್ಟವನ್ನು ಜೋಡಿಸುವುದು ಮತ್ತು ನಂತರ ನೀವು ಸೆಮಿಕಂಡಕ್ಟರ್ನಲ್ಲಿ ಬ್ಯಾಂಡ್ಗಳನ್ನು ಬಾಗಿಸಲಿದ್ದೀರಿ ಈ ಬ್ಯಾಂಡ್ ಬಾಗುವಿಕೆಯು ಎಲೆಕ್ಟ್ರಿಕ್ ಫೀಲ್ಡ್ ನ ದಿಕ್ಕಿನಲ್ಲಿ ಹೋಗುತ್ತದೆ ಆದ್ದರಿಂದ ನಾನು ಈ ಜಂಕ್ಷನ್ ಅನ್ನು ಒಟ್ಟಿಗೆ ಸೇರಿಸುತ್ತೇನೆ ಆದ್ದರಿಂದ ನಾನು ಮಾಡಲು ಹೊರಟಿರುವ ಮೊದಲ ವಿಷಯವೆಂದರೆ ಫೆರ್ಮಿ ಮಟ್ಟವನ್ನು ಜೋಡಿಸುವುದಾಗಿದೆ ಇದು ಮೆಟಲ್Metalನ ಬದಿಯಲ್ಲಿ ಇಎಫ್ ಮತ್ತು ಸೆಮಿಕಂಡಕ್ಟರ್ಬದಿಯಲ್ಲಿ ಇಎಫ್ಎನ್ ಆಗಿದೆ ಆದ್ದರಿಂದ ಸೆಮಿಕಂಡಕ್ಟರ್ ಕೆಳಗೆ ಬರುತ್ತದೆ ಮತ್ತು ಇದರಿಂದ ಫೆರ್ಮಿ ಮಟ್ಟಗಳು ಒಂದೇ ಸಾಲಿನಲ್ಲಿ ಜೋಡಿಸಿಕೊಳ್ಳುತ್ತವೆ ಇದು ಮೆಟಲ್Metal ಜಂಕ್ಷನ್ನಿಂದ ದೂರದಲ್ಲಿರುತ್ತದೆ ಸೆಮಿಕಂಡಕ್ಟರ್Semiconductor ಎನ್ ವಿಧದಂತೆ ವರ್ತಿಸುತ್ತದೆ ಆದ್ದರಿಂದ ನೀವು ಕಂಡಕ್ಷನ್ ಬ್ಯಾಂಡ್ ಅನ್ನು ಹೊಂದಿದ್ದೀರಿ ಮತ್ತು ನೀವು ವೇಲೆನ್ಸ್ ಬ್ಯಾಂಡ್ ಅನ್ನು ಹೊಂದಿದ್ದೀರಿ ನಾನು ಈ ಸಾಲನ್ನು ಅಳಿಸಿಬಿಡುತ್ತೇನೆ ಮತ್ತು ಜಂಕ್ಷನ್ನಲ್ಲಿ ಅಥವಾ ಜಂಕ್ಷನ್ನ ಬಳಿಯಲ್ಲಿ ಬ್ಯಾಂಡ್ಗಳು ಬಾಗಿರುವುದನ್ನು ಕಾಣಬಹುದು ಆದ್ದರಿಂದ ಈ ಇಡೀ ಪ್ರದೇಶವು ಎನ್ ರೀತಿಯ ಸೆಮಿಕಂಡಕ್ಟರ್ ಆಗಿದೆ ಆದ್ದರಿಂದ ನಾವು ಈ ಚಿತ್ರಕ್ಕೆ ಹಿಂತಿರುಗಿ ನೋಡೋಣ ಮೆಟಲ್ ಮತ್ತು ಎನ್ ರೀತಿಯ ಸೆಮಿಕಂಡಕ್ಟರ್ ನಡುವೆ ಜಂಕ್ಷನ್ ರೂಪುಗೊಂಡಾಗ ಇಲೆಕ್ಟ್ರಾನ್ಗಳು ಸೆಮಿಕಂಡಕ್ಟರ್ನಿಂದ ಮೆಟಲ್ಗೆ ಚಲಿಸುತ್ತವೆ ಎಂದು ನಾವು ಹೇಳಿದ್ದೇವೆ ಆದ್ದರಿಂದ ಸೆಮಿಕಂಡಕ್ಟರ್ ಬದಿಯಲ್ಲಿ ನಿವ್ವಳ ಪಾಸಿಟಿವ್ ಚಾರ್ಜ್ ಇದೆ ಮತ್ತು ಮೆಟಲ್ ಭಾಗದಲ್ಲಿ ನಿವ್ವಳ ನೆಗೆಟಿವ್ ಚಾರ್ಜ್Negative charge ಇದೆ ಅಂದರೆ ಸೆಮಿಕಂಡಕ್ಟರ್ದಿಂದ ಮೆಟಲ್Metalಗೆ ಹೋಗುವ ಎಲೆಕ್ಟ್ರಿಕ್ ಫಿಲ್ಡ್Electric field ಇದೆ ಅಥವಾ ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್Contact potential ಇದೆ ಈಗ ಮೆಟಲ್Metalನ ಸಂದರ್ಭದಲ್ಲಿ ಇಲೆಕ್ಟ್ರಾನ್ ಕಾನ್ಸಂಟ್ರೇಷನ್ 1022 ರಷ್ಟು ಇದೆ ಸೆಮಿಕಂಡಕ್ಟರ್ದ ಸಂದರ್ಭದಲ್ಲಿ ಎಲೆಕ್ಟ್ರಾನಿಕ್ ಡೆನ್ಸಿಟಿ ಸಾಮಾನ್ಯವಾಗಿ ಕಡಿಮೆ ಇರುತ್ತದೆ ಆದ್ದರಿಂದ ನಾವು ಒಂದು ವಿಶಿಷ್ಟವಾದ ಎನ್ ರೀತಿಯ ಸೆಮಿಕಂಡಕ್ಟರ್ನ ಬಗ್ಗೆ ಮಾತನಾಡಿದರೆ ಎಲೆಕ್ಟ್ರಾನಿಕ್ ಡೆನ್ಸಿಟಿಯು ಸುಮಾರು 1016 ರಿಂದ 1018 cm 3 ಆಗಿರಬಹುದು ಇದರರ್ಥ ಇಲೆಕ್ಟ್ರಾನ್ಗಳು ಸೆಮಿಕಂಡಕ್ಟರ್ದಿಂದ ಮೆಟಲ್Metalಗೆ ಚಲಿಸಿದಾಗ ಅವು ಮೇಲ್ಮೈಯಿಂದ ಚಲಿಸುವುದಲ್ಲದೇ ಅವು ಸೆಮಿಕಂಡಕ್ಟರ್ನ್ ಬಲ್ಕ್Bulk ಭಾಗದಲ್ಲಿ ತೂರಿಸಿಕೊಳ್ಳುತ್ತವೆ ಆದ್ದರಿಂದ ಸೆಮಿಕಂಡಕ್ಟರ್ದೊಳಗೆ ಒಂದು ಪ್ರದೇಶವಿದೆ ಅಲ್ಲಿ ಮೆಟಲ್Metal ಕಡೆಗೆ ಚಲಿಸುವಾಗ ಇಲೆಕ್ಟ್ರಾನ್ಗಳು ಕಳೆದುಹೋಗುತ್ತವೆ ಮತ್ತು ಈ ಪ್ರದೇಶವನ್ನು ಡಿಪ್ಲೀಷನ್ ಪ್ರದೇಶ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾನು ಈ ರೇಖಾಚಿತ್ರವನ್ನು ಪುನಃ ಬರೆಯುತ್ತೇನೆ ಮತ್ತು ಇಲ್ಲಿ ವಿವಿಧ ಪ್ರದೇಶಗಳನ್ನು ಗುರುತಿಸುತ್ತೇನೆ ಆದ್ದರಿಂದ ನಾವು ಮೆಟಲ್ ಮತ್ತು ಎನ್ ರೀತಿಯ ಸೆಮಿಕಂಡಕ್ಟರ್ ನಡುವಿನ ಜಂಕ್ಷನ್ ಅನ್ನು ರೂಪಿಸಿದ್ದೇವೆ ಮತ್ತು ಜಂಕ್ಷನ್ ಈಗ ಸಮಸ್ಥಿತಿಯಲ್ಲಿದೆ ಆದುದರಿಂದ ಆ ಪುನಃ ಈ ಚಿತ್ರವನ್ನು ರಚಿಸುತ್ತೇನೆ ಆದ್ದರಿಂದ ಇದು ಮೆಟಲ್ನ ಭಾಗವಾಗಿದೆ ಮತ್ತು ಸಮಸ್ಥಿತಿಯಲ್ಲಿ ಫೆರ್ಮಿ ಮಟ್ಟಗಳು ಜೋಡಿಸಿಕೊಂಡು ಜಂಕ್ಷನ್ನಿಂದ ದೂರದಲ್ಲಿವೆ ಇದು ಇನ್ನೂ ಒಂದು ವಿಶಿಷ್ಟವಾದ ಎನ್ ರೀತಿಯ ಸೆಮಿಕಂಡಕ್ಟರ್ನಂತೆ ವರ್ತಿಸುತ್ತದೆ ಆದರೆ ಇಲೆಕ್ಟ್ರಾನ್ ಚಲನೆಯಿಂದಾಗಿ ಬಾಗಿದ ಬ್ಯಾಂಡ್ ಅನ್ನು ಹೊಂದಿರುತ್ತೀರಿ ಆದ್ದರಿಂದ ಈ ಭಾಗವು ಮೆಟಲ್ ಆಗಿದೆ ಈ ಭಾಗವು ನಿಮ್ಮ ಎನ್ ಪ್ರಕಾರವಾಗಿದೆ ಸೆಮಿಕಂಡಕ್ಟರ್ನ ಬದಿಯಲ್ಲಿ ನಿವ್ವಳ ಪಾಸಿಟಿವ್ ಚಾರ್ಜ್Positive charge ಮತ್ತು ನಿವ್ವಳ ನೆಗೆಟಿವ್ ಚಾರ್ಜ್ ಇದೆ ಈಗ ಇಲೆಕ್ಟ್ರಾನ್ ಡೆನ್ಸಿಟಿಯ ವ್ಯತ್ಯಾಸದಿಂದಾಗಿ ಸೆಮಿಕಂಡಕ್ಟರ್ನಿಂದ ಇಲೆಕ್ಟ್ರಾನ್ಗಳು ಮೇಲ್ಮೈಯಿಂದ ಚಲಿಸುವುದಲ್ಲದೆ ಒಂದು ನಿರ್ದಿಷ್ಟ ಬಲ್ಕ್Bulk ಪ್ರದೇಶದ ಒಳಗೆ ಚಲಿಸುತ್ತವೆ ಆದ್ದರಿಂದ ಸೆಮಿಕಂಡಕ್ಟರ್ನಿಂದ ಇಲೆಕ್ಟ್ರಾನ್ಗಳು ಮೆಟಲ್ಗೆ ಚಲಿಸುವ ಈ ದೂರವನ್ನು ಡಿಪ್ಲಿಷನ್Depletion ಪ್ರದೇಶ ಎಂದು ಕರೆಯಲಾಗುತ್ತದೆ ಡಿಪ್ಲಿಷನ್Depletion ಪ್ರದೇಶದ ಇನ್ನೊಂದು ಹೆಸರನ್ನು ಸ್ಪೇಸ್ ಚಾರ್ಜ್ ಲೇಯರ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾವು ಈಗ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಮತ್ತು ಕಾಂಟಾಕ್ಟ್ ಪೊಟೆನ್ಷಿಯಲ್Contact potentialಗಳನ್ನು ಮೆಟಲ್Metal ಮತ್ತು ಸೆಮಿಕಂಡಕ್ಟರ್ಗಳ ನಡುವೆ ಹೊಂದಿದ್ದೇವೆ 2 ಮೆಟಲ್ಗಳ ಸಂದರ್ಭದಲ್ಲಿ ಇದ್ದಂತಯೇ ಈ ಕಾಂಟಾಕ್ಟ್ ಪೊಟೆನ್ಷಿಯಲ್Contact potential ವರ್ಕ ಫಂಕ್ಷನ್Work functionನ ನಡುವಿನ ವ್ಯತ್ಯಾಸವನ್ನು ಅವಲಂಬಿಸಿರುತ್ತದೆ ಹಾಗಾಗಿ eVo ಎಂಬುದು φm φ ಆಗಿದೆ ಇದು ಎನ್ ರೀತಿಯ ಸೆಮಿಕಂಡಕ್ಟರ್ ಆಗಿದೆ ಹಾಗಾಗಿ ನಾನು ಅದನ್ನು ಎನ್ ಸೆಮಿ ಎಂದು ಬರೆಯುತ್ತೇನೆ ನೀವು ಆ 2 ಮೌಲ್ಯಗಳನ್ನು ಗುರುತಿಸಿದರೆ ಇದು φm ಮತ್ತು ಇದು φn ಆಗಿದೆ ಆದ್ದರಿಂದ ಈ ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್Contact potential ಇಲೆಕ್ಟ್ರಾನ್ಗಳು ಸೆಮಿಕಂಡಕ್ಟರ್ ದಿಂದ ಮೆಟಲ್Metalಗೆ ಚಲಿಸುವ ತಡೆಗೋಡೆಯನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಸಮಸ್ಥಿತಿಯಲ್ಲಿ ತಡೆಗೋಡೆ ಹೊಂದಿದ್ದು ಅದು ಯಾವುದೇ ಹೆಚ್ಚಿನ ಚಲನೆಯನ್ನು ತಡೆಯುತ್ತದೆ ಹೀಗಾಗಿ ಸೆಮಿಕಂಡಕ್ಟರ್ಗೆ ಹೋಗಲು ಇಲೆಕ್ಟ್ರಾನ್ಗಳಿಗೆ ತಡೆ ಇದೆ ಈ ತಡೆಗೋಡೆಯನ್ನು φb ಎಂದು ಕರೆಯಲಾಗುತ್ತದೆ ಇದನ್ನು ಸ್ಕಾಟ್ಕಿ ತಡೆಗೋಡೆ ಎಂದು ಕರೆಯಿರಿ ಸ್ಕಾಟ್ಕಿ ತಡೆಗೋಡೆಯು ಮೆಟಲ್Metalನ ವರ್ಕ್ ಫಂಕ್ಷನ್Work Function ಮತ್ತು ಸೆಮಿಕಂಡಕ್ಟರ್ನ ಇಲೆಕ್ಟ್ರಾನ್ ಅಫಿನಿಟಿಯ ವ್ಯತ್ಯಾಸವಾಗಿದೆ ಆದ್ದರಿಂದ ಕಂಡಕ್ಷನ್ ಬ್ಯಾಂಡ್ನ ಕೆಳಭಾಗವು Ec ಆಗಿದ್ದರೆ ಇಲೆಕ್ಟ್ರಾನ್ ಅಫಿನಿಟಿಯು ಕಂಡಕ್ಷನ್ ಬ್ಯಾಂಡ್ನ ಕೆಳಗಿನಿಂದ ನಿರ್ವಾತ ಮಟ್ಟಕ್ಕೆ ಇರುತ್ತದೆ ಇದನ್ನು ಬರೆಯುವ ಇನ್ನೊಂದು ವಿಧಾನವೆಂದರೆ ಇದು φm - φn ಗೆ ಸಮವಾಗಿರುತ್ತದೆ ಇದು ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್Contact potential ಮತ್ತು ಕಂಡಕ್ಷನ್ ಬ್ಯಾಂಡ್Conduction bandನ ಕೆಳಭಾಗ ಮತ್ತು ಫೆರ್ಮಿ ಮಟ್ಟದ ಸ್ಥಳದ ನಡುವಿನ ಶಕ್ತಿಯ ವ್ಯತ್ಯಾಸವಾಗಿದೆ ಆದ್ದರಿಂದ ನೀವು ಮೆಟಲ್Metal ಮತ್ತು ಎನ್ ರೀತಿಯ ಸೆಮಿಕಂಡಕ್ಟರ್ ಜಂಕ್ಷನ್ ಹೊಂದಿದ್ದರೆ ಸೆಮಿಕಂಡಕ್ಟರ್ನ ವರ್ಕ ಫಂಕ್ಷನ್Work functionಕ್ಕಿಂತ ಹೆಚ್ಚಿನ ಮೆಟಲ್ ವರ್ಕ ಫಂಕ್ಷನ್Metal Work function ನಾವು ಹೊಂದಿದ್ದೇವೆ ಮತ್ತು ಈ ಜಂಕ್ಷನ್ ಸಮಸ್ಥಿತಿಯಲ್ಲಿ ರೂಪುಗೊಂಡಾಗ ಇದು ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್Contact potential ಹೊಂದಿದ್ದು ಅದು ಎನ್ ರೀತಿಯ ಸೆಮಿಕಂಡಕ್ಟರ್ನಿಂದ ಮೆಟಲ್ ಗೆ ಇಲೆಕ್ಟ್ರಾನ್ಗಳ ಹೆಚ್ಚಿನ ಚಲನೆಯನ್ನು ತಡೆಯುತ್ತದೆ ಆದ್ದರಿಂದ ನಾನು ಇದನ್ನು ಇಲ್ಲಿ ಕ್ರಮಬದ್ಧವಾಗಿ ಚಿತ್ರಿಸುತ್ತೇನೆ ಇದು ಮೆಟಲ್ನ ಭಾಗವಾಗಿದೆ ಇದು ಎನ್ ರೀತಿಯ ಸೆಮಿಕಂಡಕ್ಟರ್ ಬದಿಯ ಡಿಪ್ಲಿಷನ್Depletion ಪ್ರದೇಶವನ್ನು ತೋರಿಸಲು ನಾನು ಇದನ್ನು ಚುಕ್ಕಿಗಳ ರೇಖೆಯಿಂದ ಬರೆಯುತ್ತೇನೆ ಆದ್ದರಿಂದ ಮೆಟಲ್Metal ನಿವ್ವಳ ನೆಗೆಟಿವ್ ಚಾರ್ಜ್ ಅನ್ನು ಹೊಂದಿರುತ್ತದೆ ಮತ್ತು ಸೆಮಿಕಂಡಕ್ಟರ್Semiconductorದ ಮೇಲೆ ನಿವ್ವಳ ಪಾಸಿಟಿವ್ ಚಾರ್ಜ್Positive charge ಹೊಂದಿರುತ್ತದೆ ಆದ್ದರಿಂದ ನೀವು ಈ ವ್ಯವಸ್ಥೆಯನ್ನು ಸಮಸ್ಥಿತಿಯಲ್ಲಿ ಹೊಂದಿರುವಾಗ ಹೀಗಾಗುತ್ತದೆ ಈಗ ನಾವು ಬಯಾಸ್ ಮಾಡಲು ಪ್ರಯತ್ನಿಸಿದಾಗ ಅಂದರೆ ನಾವು ಈ ಮೆಟಲ್ ಸೆಮಿಕಂಡಕ್ಟರ್ ಜಂಕ್ಷನ್ಗೆ ಬಾಹ್ಯವಾಗಿ ಪೊಟೆನ್ಷಿಯಲ್Potential ಅನ್ನು ಅನ್ವಯಿಸಲು ಪ್ರಯತ್ನಿಸಿದಾಗ ವಿಷಯಗಳು ಹೆಚ್ಚು ಆಸಕ್ತಿದಾಯಕವಾಗಿರುತ್ತವೆ ಈಗ ಜಂಕ್ಷನ್ ಅನ್ನು ಬಯಾಸ್ ಮಾಡಲು 2 ಮಾರ್ಗಗಳಿವೆ ಮೊದಲನೆಯದನ್ನು ಫಾರ್ವರ್ಡ್ ಬಯಾಸ್ ಎಂದು ಕರೆಯಲಾಗುತ್ತದೆ ಮತ್ತು ಇನ್ನೊಂದನ್ನು ರಿವರ್ಸ್ ಬಯಾಸ್ ಎಂದು ಕರೆಯಲಾಗುತ್ತದೆ ನೀವು ಜಂಕ್ಷನ್ ಅನ್ನು ಬಯಾಸ್ ಮಾಡಿದಾಗ ವ್ಯವಸ್ಥೆಯು ಇನ್ನು ಮುಂದೆ ಸಮಸ್ಥಿತಿಯಲ್ಲಿರುವುದಿಲ್ಲ ನೀವು ಅನ್ವಯಿಸುವ ಬಾಹ್ಯ ಪೊಟೆನ್ಷಿಯಲ್Potential ಅನ್ನು ಹೊಂದಿದ್ದೀರಿ ಅಂದರೆ ಇಲೆಕ್ಟ್ರಾನ್ಗಳು ಅಥವಾ ಹೋಲ್ ಗಳನ್ನು ವ್ಯವಸ್ಥೆಯಲ್ಲಿ ಇಂಜೆಕ್ಟ್ ಮಾಡಲಾಗಿದೆ ಬಯಾಸ್ದಲ್ಲಿ ಫೆರ್ಮಿ ಮಟ್ಟಗಳು ಇನ್ನು ಮುಂದೆ ಜೋಡಿಸಿಕೊಳ್ಳುವುದಿಲ್ದ ಆದರೆ ಅನ್ವಯಿಸುವ ಪೊಟೆನ್ಷಿಯಲ್ ಅನ್ನು ಅವಲಂಬಿಸಿ ಬದಲಾಗುತ್ತವೆ ಆದ್ದರಿಂದ ನಾವು ಮೊದಲು ಫಾರ್ವರ್ಡ್ ಬಯಾಸ್ ಅನ್ನು ನೋಡೋಣ ಮತ್ತು ನಂತರ ನಾವು ರಿವರ್ಸ್ ಬಯಾಸ್ ಅನ್ನು ಪರಿಗಣಿಸುತ್ತೇವೆ ಆದ್ದರಿಂದ ನಾವು ಫಾರ್ವರ್ಡ್ ಬಯಾಸ್ದಲ್ಲಿ ಸ್ಕಾಟ್ಕಿ ಜಂಕ್ಷನ್ ನ್ನು ನೋಡೋಣ ಆದ್ದರಿಂದ ಮತ್ತೊಮ್ಮೆ ನಾನು ಮೆಟಲ್Metal ಮತ್ತು ಸೆಮಿಕಂಡಕ್ಡರ್ ಗಳನ್ನು ಚಿತ್ರಿಸುತ್ತೇನೆ ಒಂದು ಫಾರ್ವರ್ಡ್ ಬಯಾಸ್ ನಲ್ಲಿ ಮೆಟಲ್Metal ಪಾಸಿಟಿವ್ ಬದಿಗೆ ಮತ್ತು ಸೆಮಿಕಂಡಕ್ಟರ್ ಬಾಹ್ಯ ಪೊಟೆನ್ಷಿಯಲ್Potentialದ ನೆಗೆಟಿವ್ ಕಡೆಗೆ ಸಂಪರ್ಕ ಹೊಂದಿದೆ ಆದ್ದರಿಂದ ವಿ ಎಂಬುದು ಬಾಹ್ಯ ಪೊಟೆನ್ಷಿಯಲ್Potential ಆಗಿದೆ ಇದು ಪಾಸಿಟಿವ್Positive ಇದು ನೆಗೆಟಿವ್ ಆಗಿದೆ ನೀವು ಬಾಹ್ಯ ಪೊಟೆನ್ಷಿಯಲ್Potential ಅನ್ನು ನೋಡಿದರೆ ಜೋಡಣೆಯಾಗುವ ಪೊಟೆನ್ಷಿಯಲ್Potential ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್Contact Potentialಗೆ ವಿರುದ್ಧವಾಗಿದೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಅದು ಜಂಕ್ಷನ್ ಒಳಗೆ ಜೋಡಣೆಯಾಗಿದೆ ಆದ್ದರಿಂದV0 ಎಂಬುದು ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್Contact Potential ಆಗಿದೆ ವಿ ಇದು ಬಾಹ್ಯ ಪೊಟೆನ್ಷಿಯಲ್Potential ಮತ್ತು ವಿ ಯು V0 ಗೆ ವಿರುದ್ಧವಾಗಿದೆ ಆದ್ದರಿಂದ ಬಾಹ್ಯ ಪೊಟೆನ್ಷಿಯಲ್Potentialನ ಪರಿಣಾಮವು ಇಂಟರ್ಫೇಸ್ನಲ್ಲಿನ ಒಟ್ಟು ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್Contact Potential ಅನ್ನು ಕಡಿಮೆ ಮಾಡುವುದು ಮತ್ತು ನೀವು ಇದನ್ನು ಸೆಮಿಕಂಡಕ್ಟರ್ನ ಫೆರ್ಮಿ ಮಟ್ಟವನ್ನು ಮೇಲಕ್ಕೆ ಬದಲಾಯಿಸುವ ಮೂಲಕ ಬ್ಯಾಂಡ್ ರೇಖಾಚಿತ್ರದಲ್ಲಿ ತೋರಿಸಬಹುದು ಆದ್ದರಿಂದ ನಾನು ಮೆಟಲ್ ಸೆಮಿಕಂಡಕ್ಟರ್ ಜಂಕ್ಷನ್ನ ಬ್ಯಾಂಡ್ ರೇಖಾಚಿತ್ರವನ್ನು ಫಾರ್ವರ್ಡ್ ಬಯಾಸ್ ಅಡಿಯಲ್ಲಿ ತೋರಿಸಲು ಬಯಸಿದರೆ ಇದು ಮೆಟಲ್ನ ಬದಿ ಇಎಫ್ ಆಗಿದೆ ಆದ್ದರಿಂದ ಸಮಸ್ಥಿತಿಯಲ್ಲಿ ಜಂಕ್ಷನ್ ಹೊಂದಿದ್ದರೆ ಫೆರ್ಮಿ ಮಟ್ಟಗಳು ಜೊಡಿಸಿಕೊಂಡಿರುವುದನ್ನು ನಾವು ತೋರಿಸುತ್ತೇವೆ ಆದರೆ ಈಗ ನೀವು ಒಂದು ಜಂಕ್ಷನ್ ಅನ್ನು ಹೊಂದಿದ್ದೀರಿ ಅಲ್ಲಿ ನೀವು ಫಾರ್ವರ್ಡ್ ಬಯಾಸ್ ಹೊಂದಿದ್ದೀರಿ ಅಂದರೆ ಸೆಮಿಕಂಡಕ್ಟರ್ನ ಫೆರ್ಮಿ ಮಟ್ಟವನ್ನು ಮೇಲಕ್ಕೆ ವರ್ಗಾಯಿಸಲಾಗುತ್ತದೆ ಆದ್ದರಿಂದ ಇದು ಸೆಮಿಕಂಡಕ್ಟರ್ನ EF ಆಗಿರುತ್ತದೆ ನಾನು ಬ್ಯಾಂಡ್ಗಳನ್ನು ತೋರಿಸಿದರೆ ಬ್ಯಾಂಡ್ಗಳನ್ನು ತೋರಿಸಲು ನಾವು ಇದನ್ನು ಪುನಃ ರಚಿಸುತ್ತೇವೆ ಇದು ಕಂಡಕ್ಷನ್ ಬ್ಯಾಂಡ್ಇದು ವೇಲೆನ್ಸ್ ಬ್ಯಾಂಡ್Valence band ಆಗಿದೆ ಆದ್ದರಿಂದ ಈ ಬದಲಾವಣೆಯು ಅನ್ವಯಿಸಿದ ವೋಲ್ಟೇಜ್ಗೆ ಅನುಪಾತದಲ್ಲಿರುತ್ತದೆ ಆದ್ದರಿಂದ ಈಗ ಈ ಜಂಕ್ಷನ್ನ ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್ E ಹೊರತುಪಡಿಸಿ ಬೇರೇನೂ ಅಲ್ಲ ಆದ್ದರಿಂದ ನಾವು ಮೊದಲು ನೋಡಿದ ಈ ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್ ಇಲೆಕ್ಟ್ರಾನ್ಗಳು ಸೆಮಿಕಂಡಕ್ಟರ್ದಿಂದ ಮೆಟಲ್ ಕಡೆಗೆ ಚಲಿಸಲು ತಡೆಗೋಡೆಯಾಗಿದೆ ಫಾರ್ವರ್ಡ್ ಬಯಾಸ್ ಅನ್ನು ಅನ್ವಯಿಸುವ ಮೂಲಕ ನಾವು ಈ ತಡೆಗೋಡೆಯನ್ನು ಕಡಿಮೆ ಮಾಡಿದ್ದೇವೆ ಅಂದರೆ ಇಲೆಕ್ಟ್ರಾನ್ಗಳು ಸೆಮಿಕಂಡಕ್ಟರ್ನಿಂದ ಮೆಟಲ್ ಕಡೆಗೆ ಹೋಗುವುದು ಸುಲಭವಾಗಿದೆ ಹಾಗಾಗಿ ಇಲ್ಲಿ ಕರೆಂಟ್ ಅನ್ನು ಹೊಂದಬಹುದು ಮತ್ತು ಈ ಕರೆಂಟ್ ಪ್ರಮಾಣವು ವಿಯನ್ನು ಅವಲಂಬಿಸಿರುತ್ತದೆ ವಿ ಮೌಲ್ಯವು ಅಧಿಕವಾಗಿದ್ದರೆ ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್ ಕಡಿಮೆಯಾಗುತ್ತದೆ ಮತ್ತು ಹೆಚ್ಚಿನ ಕರೆಂಟ್ ಇರುತ್ತದೆ ನಾವು ಕರೆಂಟ್ಗಾಗಿ ಒಂದು ಸಮೀಕರಣವನ್ನು ಬರೆಯಬಹುದು ಜೆ ಎಂಬುದು ಫಾರ್ವರ್ಡ್ ಬಯಾಸ್Forward Biasನಲ್ಲಿ ಕರೆಂಟ್ ಅನ್ನು ಪ್ರತಿನಿಧಿಸುತ್ತದೆ ಇದು J0expevkT 1 ಹೊರತುಪಡಿಸಿ ಏನೂ ಅಲ್ಲ ವಿಇಲ್ಲಿ ಅನ್ವಯಿಕ ಪೊಟೆನ್ಷಿಯಲ್ ಆಗಿದೆ ಆದ್ದರಿಂದ ಕರೆಂಟ್ ಅನ್ವಯಿಕ ಪೊಟೆನ್ಷಿಯಲ್ದ ಎಕ್ಸ್ಪೊನೆನ್ಷಿಯಲ್ ರೀತಿಯಲ್ಲಿ ಅವಲಂಬಿತವಾಗಿರುತ್ತದೆ ಮತ್ತು ಕರೆಂಟ್ ಅಧಿಕವಾದರೆ ಮತ್ತು ಪೊಟೆನ್ಷಿಯಲ್ ಹೆಚ್ಚಾಗುತ್ತದೆ ಆದ್ದರಿಂದ ಇದು ಮೆಟಲ್ ಸೆಮಿಕಂಡಕ್ಟರ್ ಜಂಕ್ಷನ್ ಅಥವಾ ಸ್ಕಾಟ್ಕಿ ಜಂಕ್ಷನ್ನಲ್ಲಿ ಫಾರ್ವಾರ್ಡ್ ಬಯಾಸ್Forward biasನ ಪಿ ಎನ್ ಪ್ರಕರಣವಾಗಿದೆ ಹಾಗಾದರೆ ನಾವು ರಿವರ್ಸ್ ಬಯಾಸ್Reverse bias ಅನ್ನು ಅನ್ವಯಿಸಿದರೆ ಏನಾಗುತ್ತದೆ ರಿವರ್ಸ್ ಬಯಾಸ್ನ ಸಂದರ್ಭದಲ್ಲಿಮೆಟಲ್Metalನ ಭಾಗವು ನೆಗೆಟಿವ್ ಕಡೆಗೆ ಮತ್ತು ಸೆಮಿಕಂಡಕ್ಟರ್Semiconductor ಪಾಸಿಟಿವ್ಗೆ ಸಂಪರ್ಕಿಸಲಾಗಿದೆ ಆದ್ದರಿಂದ ಇದು ಮೆಟಲ್ ಮತ್ತು ಇದು ಸೆಮಿಕಂಡಕ್ಟರ್ ಇದು ರಿವರ್ಸ್ ಬಯಾಸ್Reverse bias ಆಗಿದೆ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಬಾಹ್ಯ ಪೊಟೆನ್ಷಿಯಲ್ ವಿV ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್Contact potential ದಿಕ್ಕಿನಲ್ಲಿದೆ ಅಂದರೆ ಒಟ್ಟಾರೆ ತಡೆಗೋಡೆ ಹೆಚ್ಚಾಗುತ್ತದೆ ಆದ್ದರಿಂದ ಫಾರ್ವರ್ಡ್ ಬಯಾಸ್ನಲ್ಲಿ ಸೆಮಿಕಂಡಕ್ಟರ್ನ ಫೆರ್ಮಿ ಮಟ್ಟವು ಏರುತ್ತದೆ ಎಂದು ತೋರಿಸಿದೆ ರಿವರ್ಸ್ ಬಯಾಸ್ನ ಸಂದರ್ಭದಲ್ಲಿ ಸೆಮಿಕಂಡಕ್ಟರ್ನ ಫೆರ್ಮಿ ಮಟ್ಟಗಳು ಕಡಿಮೆಯಾಗುತ್ತವೆ ಆದ್ದರಿಂದ ಇದಕ್ಕಾಗಿ ನಾವು ಬ್ಯಾಂಡ್ ರೇಖಾಚಿತ್ರವನ್ನು ಚಿತ್ರಿಸಿದರೆ ಇದು ನಿಮ್ಮ ಮೆಟಲ್ ಇದು ಇಎಫ್ ಇದು ಸೆಮಿಕಂಡಕ್ಟರ್ನ ಫೆರ್ಮಿ ಮಟ್ಟವಾಗಿದೆ ಇದು ಕೂಡ ಕಡಿಮೆಯಾಗಿದೆ ಅಂದರೆ ಒಟ್ಟಾರೆ ತಡೆಗೋಡೆ ಈಗ ಎತ್ತರವಾಗಿದೆ ಆದ್ದರಿಂದ ತಡೆಗೋಡೆ EVo Vಆಗಿದೆ ರಿವರ್ಸ್ ಬಯಾಸ್Reverse biasನ ಸಂದರ್ಭದಲ್ಲಿ ಮೆಟಲ್ದಿಂದ ಸೆಮಿಕಂಡಕ್ಟರ್ಗೆ ಹೋಗುವ ಒಂದು ಚಿಕ್ಕ ಕರೆಂಟ್Current ಇದೆ ಮತ್ತು ಈ ಕರೆಂಟ್Current ರಿವರ್ಸ್ ಕರೆಂಟ್ ಆಗಿರುತ್ತದೆ ಇದು ಸ್ಕಾಟ್ಕಿ ತಡೆಗೋಡೆಯ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ನಾವು ಸ್ಕಾಟ್ಕಿ ಜಂಕ್ಷನ್ಗಾಗಿ I V ರೇಖಾಚಿತ್ರವನ್ನು ಬರೆಯಬಹುದು ಮತ್ತು I V ರೇಖಾಚಿತ್ರವು ನಾವು ವೈ ಅಕ್ಷದಲ್ಲಿ ಕರೆಂಟ್Current ಮತ್ತು ಎಕ್ಸ್ ಅಕ್ಷದ ಮೇಲೆ ವೋಲ್ಟೇಜ್Voltage ಅನ್ನು ರೂಪಿಸುತ್ತೇವೆ ಆದ್ದರಿಂದ ಮೊದಲ ಕ್ವಾಡ್ರಂಟ್ ಫಾರ್ವರ್ಡ್ ಬಯಾಸ್Forward bias ಮತ್ತು ಕೊನೆಯ ಕ್ವಾಡ್ರಂಟ್ ರಿವರ್ಸ್ ಬಯಾಸ್ ಆಗಿದೆ ಫಾರ್ವರ್ಡ್ ಬಯಾಸ್Forward biasನ ಸಂದರ್ಭದಲ್ಲಿ ನೀವು ಅನ್ವಯಿಸುವ ವೋಲ್ಟೇಜ್ನಂತೆ ಎಕ್ಸ್ಪೋನೆನ್ಷಿಯಲ್ ರೀತಿಯಲ್ಲಿ ಹೆಚ್ಚಾಗುವ ಕರೆಂಟ್Current ಅನ್ನು ಹೊಂದಿದ್ದೇವೆ ಎಂದು ನಾವು ಕಂಡುಕೊಂಡಿದ್ದೇವೆ ಇದು ಎಕ್ಸ್ಪೋನೆನ್ಷಿಯಲ್ ರೀತಿಯ ಹೆಚ್ಚಳವನ್ನು ತೋರಿಸುತ್ತದೆ ರಿವರ್ಸ್ಬಯಾಸ್Reverse biasನ ಸಂದರ್ಭದಲ್ಲಿ ರಿವರ್ಸ್ ಕರೆಂಟ್ ಇದ್ದು ಅದು ಚಿಕ್ಕದಾಗಿದೆ ಮತ್ತು ಸ್ಥಿರವಾಗಿರುತ್ತದೆ ಮತ್ತು ಸ್ಕಾಟ್ಕಿ ತಡೆಗೋಡೆ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ನಾವು ಇದನ್ನು ಈ ರೀತಿ ತೋರಿಸಬಹುದು ಇದು ಸ್ಕಾಟ್ಕಿ ಜಂಕ್ಷನ್ನ I V ಗುಣಲಕ್ಷಣವಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ನೀವು ಒಂದು ಸ್ಕಾಟ್ಕಿ ಜಂಕ್ಷನ್ ಅನ್ನು ಹೊಂದಿದ್ದು ಅದು ಪಾರ್ವರ್ಡ್ ಬಯಾಸ್Forward biasನಲ್ಲಿ ನಡೆಸುತ್ತದೆ ಏಕೆಂದರೆ ನೀವು ಕರೆಂಟ್Current ಅನ್ನು ನೋಡುತ್ತೀರಿ ಮತ್ತು ರಿವರ್ಸ್ ಬಯಾಸ್Reverse bias ಅನ್ನು ಹೊಂದಿರುವಾಗ ಸೆಮಿಕಂಡಕ್ಟರ್ ಆಗಿ ವರ್ತಿಸುತ್ತದೆ ಆದ್ದರಿಂದಇದು ಸ್ಕಾಟ್ಕಿ ಜಂಕ್ಷನ್ ರೆಕ್ಟಿಫೈಯರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ನಾವು ಮುಂದೆ ಓಮಿಕ್ ಜಂಕ್ಷನ್ ಅನ್ನು ಪರಿಗಣಿಸೋಣ ಅಲ್ಲಿ ಮೆಟಲ್ದ ವರ್ಕ್ ಫಂಕ್ಷನ್Work function ಸೆಮಿಕಂಡಕ್ಟರ್ ವರ್ಕ್ ಫಂಕ್ಷನ್Work functionಕ್ಕಿಂತ ಚಿಕ್ಕದಾಗಿದೆ ಆದ್ದರಿಂದ φm ಇದು φsemi ಗಿಂತ ಚಿಕ್ಕದಾಗಿದೆ ಮತ್ತು ನೀವು ಉದಾಹರಣೆಯಾಗಿ ಅದೇ ಎನ್ ರೀತಿಯ ಸೆಮಿಕಂಡಕ್ಟರ್ ಅನ್ನು ಬಳಸುತ್ತೀರಿ ಆದ್ದರಿಂದ ಇದು φm ಮೆಟಲ್ನ ಬದಿಯಾಗಿದೆ ಈ EF ಸೆಮಿಕಂಡಕ್ಟರ್ ಬದಿಯಲ್ಲಿದೆ ಆದ್ದರಿಂದ ವೇಲೆನ್ಸ್ ಬ್ಯಾಂಡ್Valence band Ev ಇದು ವೇಲೆನ್ಸ್ ಬ್ಯಾಂಡ್ನ ಮೇಲ್ಭಾಗವಾಗಿದೆ EC ಕಂಡಕ್ಷನ್ ಬ್ಯಾಂಡ್Conduction bandನ ಕೆಳಭಾಗವಾಗಿದೆ ಮತ್ತು ಇದು ಎನ್ ರೀತಿಯದ್ದಾಗಿದೆ ಆದ್ದರಿಂದ EFn ಕಂಡಕ್ಷನ್ ಬ್ಯಾಂಡ್Conduction band ತುದಿಗೆ ಹತ್ತಿರದಲ್ಲಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಇದು ಸ್ಕಾಟ್ಕಿ ಜಂಕ್ಷನ್ನ ಹಿಮ್ಮುಖವಾಗಿದೆ ಮೆಟಲ್Metalನ ಭಾಗದಲ್ಲಿ ನಮ್ಮಲ್ಲಿ ಹೆಚ್ಚಿನ ಸಂಖ್ಯೆಯ ಇಲೆಕ್ಟ್ರಾನ್ಗಳಿವೆ ಈ ಇಲೆಕ್ಟ್ರಾನ್ಗಳು ಸೆಮಿಕಂಡಕ್ಟರ್ ಕಡೆಗೆ ಚಲಿಸಬಹುದು ಆದ್ದರಿಂದ ಎಲೆಕ್ಟ್ರಿಕ್ ಫೀಲ್ಡ್Electric field ಮತ್ತೊಮ್ಮೆ ಉಂಟಾಗುತ್ತದೆ ಮತ್ತು ಈ ಎಲೆಕ್ಟ್ರಿಕ್ ಫೀಲ್ಡ್Electric field ಸ್ಕಾಟ್ಕಿ ಜಂಕ್ಷನ್ನ ವಿರುದ್ಧ ದಿಕ್ಕಿನಲ್ಲಿರುತ್ತದೆ ಆದ್ದರಿಂದ ನೀವು ಮೆಟಲ್ದಿಂದ ಸೆಮಿಕಂಡಕ್ಟರ್ಗೆ ಹೋಗುವ ಇಲೆಕ್ಟ್ರಾನ್ಗಳನ್ನು ಹೊಂದಿರುವುದರಿಂದ ನೀವು ಅಕ್ಯುಮಲೇಷನ್Accumulation ಪ್ರದೇಶವನ್ನು ಹೊಂದಿರುತ್ತೀರಿ ನೆನಪಿಡಿ ಸ್ಕಾಟ್ಕಿ ಜಂಕ್ಷನ್ನ ಸಂದರ್ಭದಲ್ಲಿ ನಾವು ಡಿಪ್ಲಿಷನ್ ಪ್ರದೇಶವನ್ನು ಹೊಂದಿದ್ದೇವೆ ಅಲ್ಲಿ ಇಲೆಕ್ಟ್ರಾನ್ಗಳು ಸೆಮಿಕಂಡಕ್ಟರ್ನಿಂದ ದೂರ ಸರಿದವು ಈಗ ಇಲೆಕ್ಟ್ರಾನ್ಗಳನ್ನು ಚಲಿಸುತ್ತವೆ ಅಲ್ಲಿ ಅಕ್ಯುಮಲೇಷನ್Accumulation ಪ್ರದೇಶವನ್ನು ಪಡೆಯಲಾಗಿದೆ ನಾವು ಓಹ್ಮಿಕ್ ಜಂಕ್ಷನ್ ಅನ್ನು ಸಮಸ್ಥಿತಿಯಲ್ಲಿ ಬರೆಯಬಹುದು ಸಮಸ್ಥಿತಿಯಲ್ಲಿ ಫೆರ್ಮಿ ಮಟ್ಟಗಳು ಒಂದೇ ಸಾಲಿನಲ್ಲಿ ಜೊಡಿಸಿಕೊಂಡಿರುತ್ತವೆ ಈಗ ಬ್ಯಾಂಡ್ಗಳು ಇನ್ನೊಂದು ರೀತಿಯಲ್ಲಿ ಬಾಗುತ್ತವೆ ಏಕೆಂದರೆ ಎಲೆಕ್ಟ್ರಿಕ್ ಫೀಲ್ಡ್Electric field ಇದು ವಿರುದ್ಧ ದಿಕ್ಕಿನಲ್ಲಿದೆ ಬ್ಯಾಂಡ್ ಬಾಗುವಿಕೆಯನ್ನು ತೋರಿಸಲು ನಾವು ಈ ಭಾಗವನ್ನು ಪುನಃ ರಚಿಸುತ್ತೇವೆ ಆದ್ದರಿಂದ ಇದು EV ಯೊಂದಿಗೆ ವೇಲೆನ್ಸ್ ಬ್ಯಾಂಡ್Valence band ಆಗಿದೆ ಇದು ಇಸಿಯೊಂದಿಗೆ ಕಂಡಕ್ಷನ್ ಬ್ಯಾಂಡ್Conduction band ಆಗಿದೆ ಆದ್ದರಿಂದ ಈಗ ನೀವು ಬ್ಯಾಂಡ್ಗಳನ್ನು ಹೊಂದಿದ್ದೀರಿ ಏಕೆಂದರೆಎಲೆಕ್ಟ್ರಿಕ್ ಫೀಲ್ಡ್ ಬೇರೆ ಮಾರ್ಗದಲ್ಲಿ ಹೋಗುತ್ತದೆ ಆದ್ದರಿಂದ ಓಹ್ಮಿಕ್ ಜಂಕ್ಷನ್ನ ಸಂದರ್ಭದಲ್ಲಿ ಇದು ಮೆಟಲ್ ಇದು ಎನ್ ರೀತಿಯ ಸೆಮಿಕಂಡಕ್ಟರ್ ಮತ್ತು ಇಲ್ಲಿ ಅಕ್ಯುಮಲೇಷನ್Accumulation ಪ್ರದೇಶವನ್ನು ಹೊಂದಿದ್ದೀರಿ ಆದ್ದರಿಂದ ಇದು ಹೆಚ್ಚುವರಿ ಇಲೆಕ್ಟ್ರಾನ್ಗಳು ಮೆಟಲ್ ದಿಂದ ಸೆಮಿಕಂಡಕ್ಟರ್ ಕಡೆಗೆ ಹೋಗುವ ಪ್ರದೇಶವಾಗಿದೆ ಓಹ್ಮಿಕ್ ಜಂಕ್ಷನ್ನ ವರ್ತನೆಯನ್ನು ಫಾರ್ವರ್ಡ್ ಅಥವಾ ರಿವರ್ಸ್ ಬಯಾಸ್ನ ಸಂದರ್ಭದಲ್ಲಿ ನಾವು ನೋಡಬಹುದು ಮತ್ತು ಈ ವರ್ತನೆಯು ಸ್ಕಾಟ್ಕಿಯ ವರ್ತನೆಯಿಂದ ಸಂಪೂರ್ಣವಾಗಿ ಭಿನ್ನವಾಗಿದೆ ಈಗ ಇಲ್ಲಿ ಅಕ್ಯುಮಲೆಷನ್Accumulation ಪ್ರದೇಶವನ್ನು ಹೊಂದಿರುವ ಕಾರಣ ಈ ಸಾಧನದ ವರ್ತನೆಯ ಮೂಲಭೂತವಾಗಿ ರೆಸಿಸ್ಟರ್Resistor ಆಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ರೆಸಿಸ್ಟನ್ಸ್Resistance ಅನ್ನು ಎನ್ ರೀತಿಯ ಸೆಮಿಕಂಡಕ್ಟರ್ ನೀಡುತ್ತದೆ ಆದ್ದರಿಂದ ಓಹ್ಮಿಕ್ ಜಂಕ್ಷನ್ ಫಾರ್ವರ್ಡ್ ಅಥವಾ ರಿವರ್ಸ್ಬಯಾಸ್Reverse bias ಅಡಿಯಲ್ಲಿ ರೆಸಿಸ್ಟರ್Resistor ಆಗಿ ವರ್ತಿಸುತ್ತದೆ ಆದ್ದರಿಂದ ಜಂಕ್ಷನ್ ನೀವು ಫಾರ್ವರ್ಡ್ ಅಥವಾ ರಿವರ್ಸ್ ಬಯಾಸ್Reverse bias ಅನ್ನು ಹೊಂದಿರಲಿ ಅದು ಕಂಡಕ್ಟ್Conduct ಮಾಡುತ್ತದೆ ಮತ್ತು ಕಂಡಕ್ಟಿವಿಟಿಯನ್ನು ಎನ್ ರೀತಿಯ ಸೆಮಿಕಂಡಕ್ಟರ್ ರೆಸಿಸ್ಟನ್ಸ್Resistanceದಿಂದ ನಿರ್ಧರಿಸುತ್ತದೆ ಇದು ಸ್ಕಾಟ್ಕಿ ಜಂಕ್ಷನ್ಗೆ ವಿರುದ್ಧವಾಗಿದೆ ಇದನ್ನು ನಾವು ಮೊದಲು ರೆಕ್ಟಿಫೈಯರ್ನಂತೆ ವರ್ತಿಸಿದ್ದನ್ನು ನೋಡಿದ್ದೇವೆ ಆದ್ದರಿಂದ ಅದು ಕೇವಲ ಫಾರ್ವರ್ಡ್ ಬಯಾಸ್ನಲ್ಲಿ ಮಾತ್ರ ನಡೆಯುತ್ತದೆ ಆದರೆ ರಿವರ್ಸ್ ಬಯಾಸ್Reverse biasನ ಸಮಯದಲ್ಲಿ ಇದು ನಡೆಯುವುದಿಲ್ಲ ಅಥವಾ ರಿವರ್ಸ್ ಬೈಅಸ್Baisನಲ್ಲಿ ರೆಕ್ಟಿಪೈರ್ದಂತೆ ಇದು ತುಂಬಾ ಕಡಿಮೆ ಕರೆಂಟ್ ಹೊಂದಿದೆ ಎಂದು ನೀವು ಹೇಳಬಹುದು ಆದ್ದರಿಂದ ಅದು ಕೇವಲ ಫಾರ್ವರ್ಡ್ ಬಯಾಸ್Forward biasನಲ್ಲಿ ಮಾತ್ರ ಇದು ಕಂಡಕ್ಟ್Conduct ಮಾಡುತ್ತದೆ ಆದ್ದರಿಂದ ಈ 2 ಜಂಕ್ಷನ್ಗಳ ನಡುವಿನ ವ್ಯತ್ಯಾಸವು ಮೆಟಲ್ ಮತ್ತು ಸೆಮಿಕಂಡಕ್ಟರ್Semiconductor ವರ್ಕ ಫಂಕ್ಷನ್ಗಳ ನಡುವಿನ ವ್ಯತ್ಯಾಸವನ್ನು ಅವಲಂಬಿಸಿರುತ್ತದೆ ನೀವು ಇಂದು ಅಭ್ಯಸಿಸಿರುವ ಎಲ್ಲಾ ಉದಾಹರಣೆಗಳು ಎನ್ ರೀತಿಯ ಸೆಮಿಕಂಡಕ್ಟರ್ಗಳಾಗಿದ್ದವು ಆದರೆ ನಾವು ಪಿ ರೀತಿಯ ವಸ್ತುಗಳನ್ನು ಹೊಂದಿದ್ದರೆ ನಾವು ಇದೇ ರೀತಿಯ ಬ್ಯಾಂಡ್ ರೇಖಾಚಿತ್ರಗಳನ್ನು ಬರೆಯಬಹುದು ಆದ್ದರಿಂದ ನಾವು ಇದೇ ರೀತಿಯ ಓಹ್ಮಿಕ್ ಮತ್ತು ಸ್ಕಾಟ್ಕಿ ಜಂಕ್ಷನ್ಗಳನ್ನು ಹೊಂದಬಹುದು ಆದ್ದರಿಂದ ಇಂದು ನಾವು 2 ರೀತಿಯ ಜಂಕ್ಷನ್ಗಳನ್ನು ಕಲಿತಿದ್ದೇವೆ ಅವುಗಳಲ್ಲಿ ಒಂದು 2 ಮೆಟಲ್ಗಳ ನಡುವೆ ಮತ್ತು ಇನ್ನೊಂದು ಮೆಟಲ್Metal ಮತ್ತು ಸೆಮಿಕಂಡಕ್ಟರ್ ನಡುವೆ ಆಗಿದೆ ಮುಂದಿನ ತರಗತಿಯಲ್ಲಿ ನಾವು ಸೆಮಿಕಂಡಕ್ಟರ್ಗಳ ನಡುವೆ ಜಂಕ್ಷನ್ಗಳನ್ನು ರೂಪಿಸಲಿದ್ದೇವೆ ಮತ್ತು ನಾವು ಮೊದಲು p n ಜಂಕ್ಷನ್ದ ಬಗ್ಗೆ ಕಲಿಯುತ್ತೇವೆ